ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ ಕೋರ್ಸ್ಗೆ ಸ್ವಾಗತ ನಾನು ಐಐಟಿ ಕಾನ್ಪುರದ ರವಿಚಂದ್ರನ್ ನಾನು ನಿಮಗೆ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇನೆ ನಾವು ಇಲ್ಲಿ ಮೊದಲ ಪರಿಚಯಾತ್ಮಕ ಮಾಡ್ಯೂಲ್ನಲ್ಲಿದ್ದೇವೆ ಆದರೆ ನಂತರ ನಿಧಾನವಾಗಿ ನಾನು ನಿಮಗೆ ಕೋರ್ಸ್ನ ಮುಖ್ಯ ಪರಿಕಲ್ಪನೆಗಳನ್ನು ಪರಿಚಯಿಸಲು ಪ್ರಾರಂಭಿಸಿದ್ದೇನೆ ಇದು ಮೊದಲನೇ ವಾರ ಮತ್ತು ಇದು ಐದನೇ ಮಾಡ್ಯೂಲ್ ಆಗಿದೆ ಅರಿತುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ನಿಮ್ಮ ನಿಜವಾದ ಸಾಮರ್ಥ್ಯಗಳು ಯಾವುವು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ನಾನು ನಿಮಗೆ ಸಲಹೆಗಳನ್ನು ನೀಡುತ್ತೇನೆ ಈಗ ಈ ಉಪನ್ಯಾಸದಲ್ಲಿ ನಾನು ನಿಮ್ಮನ್ನು ಉತ್ಕೃಷ್ಟತೆಯತ್ತ ಮುನ್ನಡೆಸುವತ್ತ ಗಮನ ಹರಿಸಲಿದ್ದೇನೆ ತದನಂತರ ಆ ಹಂತದ ಕಡೆಗೆ ನೀವು ನಿಮ್ಮ ಸಾಮರ್ಥ್ಯವನ್ನು ಈಗ ನಾವು ಪ್ರತಿ ಉಪನ್ಯಾಸದಲ್ಲಿ ಮಾಡುವಂತೆಯೇ ಪ್ರಾರಂಭಿಸುವ ಮೊದಲು ನಾವು ಕೊನೆಯ ಉಪನ್ಯಾಸದಲ್ಲಿ ಏನು ಮಾಡಿದ್ದೇವೆ ಎಂಬುದರ ತ್ವರಿತ ಪುನರಾವರ್ತನೆಯನ್ನು ಮಾಡಲು ನಾನು ಬಯಸುತ್ತೇನೆ ಕಳೆದ ಉಪನ್ಯಾಸದಲ್ಲಿ ನಾನು ನಿಮಗೆ ಸಾಫ್ಟ್ ಸ್ಕಿಲ್ಸ್ ಅನ್ನು ಸ್ಪಷ್ಟವಾಗಿ ಕಲಿಸುವ ಅಗತ್ಯವಿಲ್ಲ ಆದರೆ ಸೂಚ್ಯವಾಗಿಯೂ ಕಲಿಸಬೇಕಾಗಿದೆ ಎಂದು ಹೇಳಿದ್ದೇನೆ ನಾನು ಕಳೆದ 2 3 ಉಪನ್ಯಾಸಗಳಲ್ಲಿ ಕೆಲವು ಕೌಶಲ್ಯಗಳನ್ನು ಕಲಿಸುತ್ತಿದ್ದೇನೆ ಮತ್ತು ವಿಶೇಷವಾಗಿ ಸ್ವಯಂ ನಿರ್ವಹಣೆಯ ಬಗ್ಗೆ ತದನಂತರ ಭಾವನಾತ್ಮಕ ನಿಯಂತ್ರಣದ ಬಗ್ಗೆ ಮತ್ತು ಸಮಯ ನಿರ್ವಹಣಾ ಕೌಶಲ್ಯಗಳ ಬಗ್ಗೆಯೂ ಕಲಿಸುತ್ತಿದ್ದೇನೆ ಈಗ ಹಿಂದಿನದರಲ್ಲಿ ವಿಶೇಷವಾಗಿ ನಾನು ಸ್ವಯಂ ನಿರ್ವಹಣಾ ಕೌಶಲ್ಯದ ಮೇಲೆ ಕೇಂದ್ರೀಕರಿಸುತ್ತಿದ್ದೆ ಮತ್ತು ನಂತರ ನೀವು ಈ ಕೌಶಲ್ಯ ಗುಂಪನ್ನು ನೋಡಿದರೆ ಅವುಗಳಲ್ಲಿ ಸುಮಾರು 100 ಮತ್ತು ಇನ್ನೂ ಅನೇಕ ಇವೆ ಆದರೆ ನಂತರ ನಾನು 9 ಪ್ರಮುಖ ಸ್ವಯಂ ನಿರ್ವಹಣಾ ಕೌಶಲ್ಯಗಳ ಮೇಲೆ ಗಮನ ಕೇಂದ್ರೀಕರಿಸಿದೆ ಮೊದಲನೆಯದು ಸ್ವಯಂ ಅರಿವು ಆತ್ಮವಿಶ್ವಾಸ ಮನಸ್ಥಿತಿ ವಿಶೇಷವಾಗಿ ಬೆಳವಣಿಗೆಯ ಮನಸ್ಥಿತಿ ಮತ್ತು ಸ್ಥಿರ ಮನಸ್ಥಿತಿ ಆಶಾವಾದಿ ಮನಸ್ಥಿತಿ ಮತ್ತು ನಂತರ ನಿರಾಶಾವಾದಿ ಮನಸ್ಥಿತಿ ಭಾವನಾತ್ಮಕ ಸಮತೋಲನ ಒತ್ತಡದ ಗುಣಪಡಿಸುವಿಕೆ ವೈಫಲ್ಯ ತಾಳ್ಮೆ ಸಹಿಷ್ಣುತೆ ಮತ್ತು ವಿಶ್ವಾಸಾರ್ಹತೆ ಗ್ರಹಿಕೆ ಮತ್ತು ಕೊನೆಯದಾಗಿ ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ನಿಭಾಯಿಸುವುದು ನಾನು ಹೇಳಿದಂತೆ ನಾನು ಇವುಗಳ ಬಗ್ಗೆ ವಿವರವಾಗಿ ಹೆಚ್ಚು ಸಮಯವನ್ನು ಕಳೆಯುತ್ತೇನೆ ಪ್ರಸ್ತುತ ಈ ನಿರ್ದಿಷ್ಟ ಮಾಡ್ಯೂಲ್ ಮತ್ತು ಈ ನಿರ್ದಿಷ್ಟ ಉಪನ್ಯಾಸಕ್ಕಾಗಿ ನಾನು ನಿಮ್ಮ ಶ್ರೇಷ್ಠತೆಯನ್ನು ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಲು ಬಯಸುತ್ತೇನೆ ಈಗ ನೀವು ಶ್ರೇಷ್ಠತೆಯತ್ತ ಸಾಗಬೇಕಾದಾಗ ನೀವು ಮನಸ್ಸಿನಲ್ಲಿಟ್ಟುಕೊಳ್ಳುವ ವಿಷಯಗಳು ಯಾವುವು ಮೊದಲನೆಯದಾಗಿ ಶ್ರೇಷ್ಠತೆ ಎಂದರೇನು ಉತ್ಕೃಷ್ಟತೆಯು ಒಂದು ಮಹೋನ್ನತ ಲಕ್ಷಣವಾಗಿದೆ ನೀವು ಉನ್ನತ ಮಟ್ಟದಲ್ಲಿ ಉತ್ತಮ ಗುಣಗಳನ್ನು ಹೊಂದಿದ್ದೀರಿ ಎಂಬುದನ್ನು ಇದು ಸೂಚಿಸುತ್ತದೆ ಈಗ ಕೆಲವು ವ್ಯಕ್ತಿಗಳು ಬಹಳ ಪ್ರತಿಭಾವಂತರಾಗಿದ್ದಾರೆ ಅವರು ಬಹು ಪ್ರತಿಭಾವಂತರಾಗಿದ್ದಾರೆ ಮತ್ತು ಅವರು ಜೀವನದ ಅನೇಕ ಅಂಶಗಳಲ್ಲಿ ಅತ್ಯುತ್ತಮವಾಗಿದ್ದಾರೆ ಅದು ಕ್ರೀಡೆಯಾಗಿರಲಿ ಅಥವಾ ಶೈಕ್ಷಣಿಕವಾಗಿ ಅಥವಾ ವ್ಯವಹಾರದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಎಲ್ಲೆಡೆ ಕೆಲವು ಜನರು ತುಂಬಾ ಒಳ್ಳೆಯವರಾಗಿರುತ್ತಾರೆ ಆದರೆ ಎಲ್ಲಾ ವ್ಯಕ್ತಿಗಳು ಕನಿಷ್ಠ ಒಂದು ಕ್ಷೇತ್ರದಲ್ಲಿ ಅಥವಾ ಇನ್ನೊಂದು ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿದ್ದಾರೆ ಈಗ ನೀವು ಈ ಪ್ರಶ್ನೆಯನ್ನು ಕೇಳುವ ಸಮಯ ಬಂದಿದೆ ನೀವು ಅಷ್ಟೊಂದು ಉತ್ತಮವಾಗಿ ಏನು ಮಾಡುತ್ತಿದ್ದೀರಿ ಜನರು ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದರೆ ಮತ್ತು ಅವರು ನಿಮ್ಮ ಬಗ್ಗೆ ತುಂಬಾ ಒಳ್ಳೆಯ ವಿಷಯಗಳನ್ನು ಹೇಳುತ್ತಿದ್ದರೆ ಅವರು ನಿಮ್ಮನ್ನು ನಿಮ್ಮ ಜೀವನದ ಯಾವ ಅಂಶದಲ್ಲಿ ಅತ್ಯುತ್ತಮ ವ್ಯಕ್ತಿ ಎಂದು ಗುರುತಿಸುತ್ತಾರೆ ನೀವು ನಿಜವಾಗಿಯೂ ಶ್ರೇಷ್ಠರು ನೀವು ಅತ್ಯುತ್ತಮ ವ್ಯಕ್ತಿ ಎಂದು ಅವರು ಹೇಳುತ್ತಾರೆ ನೀವು ಅತ್ಯುತ್ತಮ ವಿದ್ಯಾರ್ಥಿ ಅಥವಾ ನೀವು ಅತ್ಯುತ್ತಮ ಶಿಕ್ಷಕ ಅತ್ಯುತ್ತಮ ವೈದ್ಯ ಅತ್ಯುತ್ತಮ ಎಂಜಿನಿಯರ್ ಅತ್ಯುತ್ತಮ ಸಾಮಾಜಿಕ ಕಾರ್ಯಕರ್ತ ಅತ್ಯುತ್ತಮ ಆಟಗಾರ ಅತ್ಯುತ್ತಮ ಕ್ರಿಕೆಟಿಗ ಅತ್ಯುತ್ತಮ ಈಜುಗಾರ ಹಾಗಾದರೆ ನೀವು ಎಲ್ಲಿ ಅತ್ಯುತ್ತಮವಾಗಿರುತ್ತೀರಿ ಈಗ ನೀವು ಅತ್ಯುತ್ತಮರು ಎಂದು ಜನರು ಹೇಳುವ ಕನಿಷ್ಠ ಒಂದು ಪ್ರಮುಖ ಕ್ಷೇತ್ರವನ್ನು ಗುರುತಿಸಿಕೊಳ್ಳಿ ತದನಂತರ ನೀವು ಕೇವಲ ಗುರುತಿಸುತ್ತಿದ್ದರೆ ನೀವು ನಿಮ್ಮ ಬಗ್ಗೆ ಕೇಳುತ್ತೀರಿ ಮತ್ತು ನಂತರ ನಿಮ್ಮನ್ನು ರೇಟ್ ಮಾಡಲು ಪ್ರಯತ್ನಿಸಿ ಒಟ್ಟಾರೆ ಅರ್ಥದಲ್ಲಿ ನೀವು ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ಹೇಗೆ ಪರಿಗಣಿಸುತ್ತೀರಿ ತದನಂತರ ಯಾರಾದರೂ ನಿಮ್ಮನ್ನು ನೋಡುವ ರೀತಿಯಲ್ಲಿ ಅವರು ನಿಮ್ಮ ಕೆಲಸವನ್ನು ನೋಡುವ ರೀತಿಯಲ್ಲಿ ನಿಮ್ಮನ್ನು ಹೇಗೆ ರೇಟ್ ಮಾಡುತ್ತಾರೆ ಅವರು ನಿಮ್ಮನ್ನು ಕನಿಷ್ಠ ಸರಾಸರಿ ಸರಾಸರಿಗಿಂತ ಹೆಚ್ಚು ಅಥವಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಅತ್ಯುತ್ತಮರು ಪ್ರತಿಷ್ಠಿತರು ಎಂದು ಕರೆಯುತ್ತಾರೆಯೇ ಹಾಗಾದರೆ ಅವರು ನಿಮ್ಮನ್ನು ಹೇಗೆ ವರ್ಗೀಕರಿಸುತ್ತಾರೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಅವರು ನೀವು ನಿಜವಾಗಿಯೂ ವಿಶಿಷ್ಟರು ಎಂದು ಭಾವಿಸುತ್ತಾರೆ ಆದರೆ ನಂತರ ನಿಮ್ಮ ಅಭಿಪ್ರಾಯದಲ್ಲಿ ನೀವು ನಿಜವಾಗಿಯೂ ಅಷ್ಟು ವಿಶಿಷ್ಟವಲ್ಲ ಎಂದು ಭಾವಿಸುತ್ತೀರಿ ಮತ್ತು ನೀವು ಸರಾಸರಿಗಿಂತ ಮೇಲಿರುವಿರಿ ಎಂದು ಭಾವಿಸಿರಿ ನಿಮ್ಮ ಜೀವನದಲ್ಲಿ ನೀವು ನಿಜವಾಗಿಯೂ ಅತ್ಯುತ್ತಮರು ಎಂದು ನೀವು ಏನು ಭಾವಿಸುತ್ತೀರಿ ನಿಮ್ಮಲ್ಲಿರುವ ಆ ಅಂಶವೇನು ನೀವು ಈಗ ಅತ್ಯುತ್ತಮವಾಗಿಲ್ಲದಿದ್ದರೆ ನೀವು ಶ್ರೇಷ್ಠತೆಯ ಮಟ್ಟಕ್ಕೆ ತಲುಪಬಹುದು ಎಂದು ನೀವು ಭಾವಿಸುತ್ತೀರಾ ನೀವು ಅತ್ಯುತ್ತಮ ವರ್ಣಚಿತ್ರಕಾರರಾಗುವಷ್ಟು ಉತ್ತಮವಾಗಿ ಚಿತ್ರಿಸಬಲ್ಲ ಸೃಜನಶೀಲತೆ ನಿಮ್ಮಲ್ಲಿ ಇದೆಯೇ ನೀವು ಅತ್ಯುತ್ತಮ ಕವನ ಬರಹಗಾರರಾಗಬಹುದು ನೀವು ಉತ್ತಮ ಕವಿಗಳಾಗಬಹುದು ಅತ್ಯುತ್ತಮ ಕಾದಂಬರಿಕಾರ ಅಥವಾ ನಾನು ಹೇಳಿದಂತೆ ನಿಮ್ಮ ಜೀವನದ ಯಾವುದೇ ತಾಂತ್ರಿಕ ಅಂಶವು ನಿಮ್ಮನ್ನು ಶ್ರೇಷ್ಠತೆಯನ್ನು ತಲುಪುವಂತೆ ಮಾಡುತ್ತದೆ ಅದರ ಬಗ್ಗೆ ಯೋಚಿಸಿ ಯಾವುದೇ ಅವಸರವಿಲ್ಲ ನೀವು ಸಹ ಈ ವೀಡಿಯೊ ವನ್ನು ವಿರಾಮಗೊಳಿಸಿ ಮತ್ತು ನಂತರ ನಿಮ್ಮ ಟಿಪ್ಪಣಿ ಪುಸ್ತಕದಲ್ಲಿ ಬರೆಯಿರಿ ಜನರು ನನ್ನ ಬಗ್ಗೆ ಏನು ಹೇಳುತ್ತಾರೆ ಅವರು ನನ್ನನ್ನು ಹೇಗೆ ಪರಿಗಣಿಸುತ್ತಾರೆ ನನ್ನ ಬಗ್ಗೆ ನಾನು ಹೇಗೆ ಮೌಲ್ಯಮಾಪನ ಮಾಡಲಿ ನಾನು ನಿಜವಾಗಿಯೂ ಅತ್ಯುತ್ತಮ ಎಂದು ನಾನು ಎಲ್ಲಿ ಭಾವಿಸುತ್ತೇನೆ ಈಗ ನೀವು ನಿಜವಾಗಿಯೂ ಶ್ರೇಷ್ಠರಾಗಿದ್ದೀರಿ ಅಥವಾ ನೀವು ನಿರ್ದಿಷ್ಟ ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಬಹುದು ಎಂದು ನೀವು ಭಾವಿಸಿದರೆ ನಾವು ಮುಂದಿನ ಪ್ರಶ್ನೆಯನ್ನು ಕೇಳೋಣ ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ನಿಮಗೆ ಯಾವ ರೀತಿಯ ಗುಣಗಳು ಬೇಕು ನಿಸ್ಸಂಶಯವಾಗಿ ನಾನು ಮೊದಲು ಅಥವಾ ನೀವು ಭೇಟಿಯಾದ ನಂತರ ಮಾತನಾಡಿದ ಗುಣಗಳು ಆದರೆ ಮುಂದಿನ ಪ್ರಶ್ನೆಯೆಂದರೆ ನಿಮ್ಮಲ್ಲಿ ಆ ಗುಣಗಳಿವೆಯೇ ಆ ಉತ್ಕೃಷ್ಟತೆಯನ್ನು ಸಾಧಿಸಲು ನಿಮ್ಮಲ್ಲಿ ಆ ಪ್ರೇರಣೆ ಇದೆಯೇ ಈಗ ಮುಂದಿನದು ಒಂದು ರೀತಿಯ ಸ್ವಯಂ ಮೌಲ್ಯಮಾಪನ ಕಾರ್ಯವಿಧಾನವಾಗಿದೆ ನಿಮ್ಮ ಟಿಪ್ಪಣಿ ಪುಸ್ತಕದಲ್ಲಿ ಕೇವಲ ಐದನ್ನು ಗುರುತಿಸಲು ಪ್ರಯತ್ನಿಸಿ ನಿಮ್ಮಲ್ಲಿರುವ ನಿಮ್ಮ ಗುಣಲಕ್ಷಣಗಳು ನಿಮ್ಮನ್ನು ಖಂಡಿತವಾಗಿಯೂ ಶ್ರೇಷ್ಠತೆಗೆ ಕೊಂಡೊಯ್ಯುತ್ತವೆ 5 ಗುಣಗಳು 5 ಗುಣಲಕ್ಷಣಗಳು ಆದ್ದರಿಂದ ಇದು ನಾನು ಗಮನಿಸಿದಂತೆ ಏನಾದರೂ ಆಗಿರಬಹುದು ಗಮನ ಶಿಸ್ತು ದೃಢನಿಶ್ಚಯ ಬಲವಾದ ಇಚ್ಛಾಶಕ್ತಿ ಅಥವಾ ಅತ್ಯಂತ ಆಶಾವಾದಿ ಸಮರ್ಪಿತ ಸಮಯಪ್ರಜ್ಞೆ ಇತ್ಯಾದಿ ಆದರೆ ನಾನು ಇಲ್ಲಿ ಉಲ್ಲೇಖಿಸಿರುವ ಎಲ್ಲವನ್ನೂ ನೀವು ತಕ್ಷಣವೇ ಬರೆಯುವುದಿಲ್ಲ ಆದರೆ ನಿಮ್ಮನ್ನು ಅತ್ಯುತ್ತಮವಾಗಿಸುತ್ತಿರುವುದು ಏನು ಎಂಬುದರ ಬಗ್ಗೆ ಯೋಚಿಸಿ ಮತ್ತು ನಿಮ್ಮಲ್ಲಿ ಇರುವ ಗುಣಗಳು ಯಾವುವು ಎಂಬುದನ್ನು ನೀವು ಸಾಧಿಸಬೇಕಾದರೆ ಅದನ್ನು ಬರೆಯಿರಿ ಈಗ ನಿಮಗೆ ಈ ಕೆಲವು ಸಕಾರಾತ್ಮಕ ಗುಣಗಳ ಕೊರತೆಯಿದೆ ಎಂದು ನೀವು ಭಾವಿಸಿದರೆ ಮತ್ತು ನಂತರ ಕೆಲವು ನಕಾರಾತ್ಮಕ ಗುಣಗಳನ್ನು ನೀವು ಸ್ಪಷ್ಟವಾಗಿ ಗುರುತಿಸಬಹುದು ಅಥವಾ ನೀವು ಹೊಂದಿರಬೇಕಾದ ಕೆಲವು ಸಕಾರಾತ್ಮಕ ಗುಣಗಳನ್ನು ಅತಿಯಾಗಿ ಪರಿಗಣಿಸಿ ಆ ನಕಾರಾತ್ಮಕ ಗುಣಗಳು ಯಾವುವು ಆ ಮಿತಿಗಳು ಯಾವುವು ಅವುಗಳಲ್ಲಿ 5ನ್ನು ನೀವು ಗುರುತಿಸಬಹುದೇ ಇದು ಸೋಮಾರಿತನವೇ ಅವನು ಅತ್ಯುತ್ತಮ ಆದರೆ ಸೋಮಾರಿ ಅಥವಾ ಅವನು ಅತ್ಯುತ್ತಮ ಪೋಸ್ಟ್ಪೋನರ್ ಅವನು ವಿಳಂಬದಲ್ಲಿ ತುಂಬಾ ಒಳ್ಳೆಯವನು ಎಂದು ಜನರು ನಿಮಗೆ ಹೇಳುತ್ತಾರೆಯೇ ಆದ್ದರಿಂದ ಎಲ್ಲವೂ ನಕಾರಾತ್ಮಕವಾಗಿವೆ ಆದರೆ ನಂತರ ಅವರು ನಿಮ್ಮನ್ನು ಸೌಮ್ಯೋಕ್ತಿಯಿಂದ ಹೊಗಳುತ್ತಿದ್ದಾರೆ ವ್ಯಸನಗಳು ಅದು ಯಾವುದೋ ರೀತಿಯ ಸಿಗರೇಟ್ ಅಥವಾ ಮಾದಕ ದ್ರವ್ಯವಾಗಿರಬಹುದು ಅಥವಾ ನಿರಂತರವಾಗಿ ಚಲನಚಿತ್ರಗಳನ್ನು ನೋಡುತ್ತಿರಬಹುದು ಟಿವಿ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಫೇಸ್ಬುಕ್ ಮತ್ತು ಅದೆಲ್ಲವನ್ನೂ ಕೇವಲ ವಿನೋದಕ್ಕಾಗಿ ನೀವು ಅದನ್ನು ಅರ್ಧ ಗಂಟೆ ಅಥವಾ ಏನನ್ನಾದರೂ ಮಾಡುತ್ತೀರಿ ಮತ್ತು ನಂತರ ನೀವು ನಿಮ್ಮ ಇಡೀ ಜೀವನವನ್ನು ಈ ಮಾಧ್ಯಮ ಮತ್ತು ಸಾಧನಗಳ ಮುಂದೆ ಕುಳಿತು ಕಳೆಯುವಂತೆ ಮಾಡಿಕೊಳ್ಳುತ್ತೀರಿ ತದನಂತರ ನೀವು ಅದಕ್ಕೂ ಮೊದಲು ನಿಮ್ಮನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೀರಿ ಮತ್ತು ನೀವು ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೀರಿ ಈಗ ನಿಮ್ಮಲ್ಲಿರುವ ಒಂದು ಮಿತಿಯು ನಿಮ್ಮನ್ನು ಶ್ರೇಷ್ಠತೆಯ ಮಟ್ಟವನ್ನು ತಲುಪುವುದನ್ನು ತಡೆಯುತ್ತಿದೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ನೀವು ಎಲ್ಲಿ ಸಿಕ್ಕಿಹಾಕಿಕೊಂಡಿದ್ದೀರಿ ನಿಮ್ಮನ್ನು ತಡೆಯುತ್ತಿರುವುದು ಯಾವುದು ಇದು ಕಡಿಮೆ ಆತ್ಮಗೌರವವಾಗಬಹುದೇ ಇದು ಸ್ವಯಂಪ್ರೇರಿತವಾಗಿರಬಹುದೇ ಹೀಗೆ ಯೋಚಿಸಿದಂತೆಃ ಓಹ್ ಆ ವ್ಯಕ್ತಿ ಅತ್ಯುತ್ತಮನಾಗಿರಬಹುದು ಆದರೆ ನಾನು ಅವನ ಅಥವಾ ಅವಳಂತೆ ಶ್ರೇಷ್ಠನಾಗುವುದು ಹೇಗೆ ಅಥವಾ ಕೇವಲ ನಿಮ್ಮ ಸ್ವಂತ ನಕಾರಾತ್ಮಕ ಚಿಂತನೆಯೇ ಅದು ನಿಮ್ಮ ಮನಸ್ಸಿನಲ್ಲಿ ಬರುತ್ತದೆ ಇಲ್ಲ ಇಲ್ಲ ನೀವು ಒಳ್ಳೆಯವರಲ್ಲ ಆ ವ್ಯಕ್ತಿಯಂತೆ ಅಲ್ಲ ಆದ್ದರಿಂದ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ಮತ್ತು ನಂತರ ಅವುಗಳನ್ನು ಗುರುತಿಸಿ ನಂತರ ಅದನ್ನು ಬರೆಯಿರಿ ತದನಂತರ ಮತ್ತೊಂದು ಸಣ್ಣ ಕೆಲಸವನ್ನು ಮಾಡಿ ಅತ್ಯಂತ ಆಪ್ತ ಸ್ನೇಹಿತ ಅಥವಾ ಹಿತೈಷಿ ಅಥವಾ ನೆರೆಹೊರೆಯವರನ್ನು ಕೇಳಿ ಅಥವಾ ಹಿರಿಯ ವ್ಯಕ್ತಿ ನೀವು ಏನು ಹೊಂದಿದ್ದೀರಿ ಎಂದು ಆ ವ್ಯಕ್ತಿಯು ಏನು ಯೋಚಿಸುತ್ತಾನೆ ಎಂದು ಆ ವ್ಯಕ್ತಿಯನ್ನು ಕೇಳಿ ಒಳ್ಳೆಯ ಗುಣಗಳು ನಿಮ್ಮನ್ನು ಅತ್ಯುತ್ತಮ ವ್ಯಕ್ತಿಯಾಗಿಸುವ ಗುಣಲಕ್ಷಣಗಳು ತದನಂತರ ನಿಮ್ಮನ್ನು ನಿಜವಾಗಿ ಕೆಳಗಿಳಿಸುವ ಮಿತಿಗಳು ಅವರ ಗ್ರಹಿಕೆಯಲ್ಲಿ ಏನಿದೆ ಕೆಲವೊಮ್ಮೆ ನೀವು ನಿಮ್ಮ ಬಗ್ಗೆ ನಿಜವಾದ ಗ್ರಹಿಕೆಯನ್ನು ಹೊಂದಿಲ್ಲದಿರಬಹುದು ಮತ್ತು ಇತರರು ನಿಮ್ಮ ಬಗ್ಗೆ ಏನು ಹೇಳುತ್ತಾರೋ ಅದು ನಿಮಗೆ ಹೆಚ್ಚು ಪ್ರಸ್ತುತವಾಗಬಹುದು ನೀವು ಶ್ರೇಷ್ಠತೆಯನ್ನು ತಲುಪಲು ಬಯಸಿದರೆ ಇದು ಮೊದಲ ಹೆಜ್ಜೆ ಎಂದು ಕಂಡುಕೊಳ್ಳಿ ನೀವು ನಿಮ್ಮ ಬಗ್ಗೆ ತಿಳಿದಿರಬೇಕು ನಿಮ್ಮ ಅರ್ಹತೆಗಳು ಯಾವುವು ನಿಮ್ಮ ಮಿತಿಗಳು ಯಾವುವು ಮತ್ತು ಯಾವುದು ಕೇವಲ ಅರ್ಹತೆಗಳಲ್ಲ ಆದರೆ ನೀವು ಖಂಡಿತವಾಗಿಯೂ ಅತ್ಯುತ್ತಮ ವ್ಯಕ್ತಿಯಾಗುತ್ತೀರಿ ಎಂದು ಖಚಿತಪಡಿಸುವ ಅತ್ಯುತ್ತಮ ಗುಣಗಳು ಈಗ ಅದನ್ನು ಗುರುತಿಸಿದ ನಂತರ ನೀವು ಬಹಳ ಸ್ಪಷ್ಟವಾಗಬೇಕೆಂದು ನಾನು ಬಯಸುತ್ತೇನೆ ಎಂಬ ಮುಂದಿನ ಪರಿಕಲ್ಪನೆಯನ್ನು ತಿಳಿಸೋಣ ನಾನು ಈ ಮೃದು ಕೌಶಲ್ಯಗಳನ್ನು ತಿಳಿಸುವ ವಿಧಾನವು ನಾನು ಹೇಳುತ್ತಿರುವಂತೆ ಅಲ್ಲ ಅದು ನಿಮ್ಮಲ್ಲಿ ಒಂದು ರೀತಿಯ ಸೌಂದರ್ಯವರ್ಧಕ ಸ್ಪರ್ಶವಾಗಿದ್ದು ನೀವು ಹೊರಗಿನ ನೋಟಕ್ಕೆ ಬದಲಾಯಿಸಲು ಪ್ರಯತ್ನಿಸುತ್ತೀರಿ ಮತ್ತು ನಂತರ ನೀವು ತುಂಬಾ ಬಲಶಾಲಿ ವ್ಯಕ್ತಿತ್ವ ಹೊಂದಿದ್ದೀರಿ ಎಂದು ಜನರನ್ನು ನಂಬುವಂತೆ ಮಾಡಲು ಪ್ರಯತ್ನಿಸುತ್ತೀರಿ ಈಗ ನಾನು ಆಂತರಿಕ ಕೋರ್ ವಿಧಾನವನ್ನು ಬಳಸಲು ಬಯಸುತ್ತೇನೆ ನಿಮ್ಮ ಆಂತರಿಕ ಕೋರ್ ಬಲಗೊಳ್ಳಬೇಕೆಂದು ನಾನು ಬಯಸುತ್ತೇನೆ ಆದ್ದರಿಂದ ಅದು ಹೊರಗೆ ಹೊರಹೊಮ್ಮುತ್ತದೆ ಆದ್ದರಿಂದ ಜನರು ಏನೆಂದು ಸ್ಪಷ್ಟವಾಗಿ ನೋಡಬಹುದು ನೀವು ಅದನ್ನು ಹೊರಗೆ ವ್ಯಕ್ತಪಡಿಸುವ ರೀತಿಯಲ್ಲಿ ಆಂತರಿಕವಾಗಿ ಸಂಭವಿಸುತ್ತದೆ ಈಗ ಇದರ ಅರ್ಥವೇನು ನಾನು ನಿಮಗೆ ಹೇಳಲು ಬಯಸುವುದು 2 ಮಾರ್ಗಗಳಿವೆ ನೀವು ನಿಮ್ಮ ಆಂತರಿಕ ಕೋರ್ ಅನ್ನು ತುಂಬಾ ಬಲಗೊಳಿಸಬಹುದು ಅಥವಾ ನಿಮ್ಮ ಆಂತರಿಕ ಕೋರ್ ಅನ್ನು ತುಂಬಾ ದುರ್ಬಲಗೊಳಿಸಬಹುದು 2 ವಿಧಾನಗಳಿವೆ ಆದ್ದರಿಂದ ನೀವು ಅದನ್ನು ಅನುಸರಿಸಿದರೆ ನಾನು ಅದನ್ನು ಈ ಬದಿಯಲ್ಲಿ ಎಡಭಾಗದಲ್ಲಿ ಪಟ್ಟಿ ಮಾಡಲಿದ್ದೇನೆ ನೀವು ಬಲಶಾಲಿಯಾಗುತ್ತೀರಿ ಮತ್ತು ನಿಮ್ಮ ಆಂತರಿಕ ಕೋರ್ ಬಲಶಾಲಿಯಾಗುತ್ತ ಹೋಗುತ್ತಿದೆ ಈಗ ನೀವು ಈ ರೀತಿಯವರಾಗಿದ್ದರೆ ಅಥವಾ ನಿಮಗೆ ಇದರ ಕೆಲವು ಲಕ್ಷಣಗಳಿದ್ದರೂ ಸಹ ನೀವು ನಿಮ್ಮ ಆಂತರಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ದುರ್ಬಲರಾಗುತ್ತೀರಿ ಮತ್ತು ದುರ್ಬಲರಾಗುತ್ತೀರಿ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಇದನ್ನು ನೋಡಿ ಯಾವುದು ನಿಮ್ಮನ್ನು ಬಲಪಡಿಸುತ್ತದೆ ಸಮೃದ್ಧಿಯ ನಿಯಮ ಇದರರ್ಥ ನಂಬಿಕೆ ಜಗತ್ತು ಸಂಪತ್ತು ಮತ್ತು ಸಂಪತ್ತುಗಳಿಂದ ತುಂಬಿದೆ ಎಂದು ಬ್ರಹ್ಮಾಂಡವು ಶ್ರೀಮಂತವಾಗಿದೆ ಮತ್ತು ನಂತರ ಅದು ನೀವು ಮಾತ್ರವಲ್ಲ ಅದು ಎಲ್ಲರಿಗೂ ಕೊಡುತ್ತದೆ ಮತ್ತು ನಂತರ ನೀವು ಏನನ್ನು ಪಡೆಯಬೇಕೋ ಅದನ್ನು ನೀವು ಪಡೆಯುತ್ತೀರಿ ಹೀಗಾಗಿ ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಇಲಿ ಓಟಕ್ಕೆ ಸೇರುವ ಅಗತ್ಯವಿಲ್ಲ ಹೋರಾಡುವ ಅಗತ್ಯವಿಲ್ಲ ಸ್ಪರ್ಧಿಸುವ ಅಗತ್ಯವಿಲ್ಲ ನೀವು ನಿಮ್ಮ ಆಂತರಿಕ ಕೋರ್ ಅನ್ನುಅಭಿವೃದ್ಧಿಪಡಿಸಿದರೆ ಉಳಿದ ಎಲ್ಲವೂ ಸ್ವಯಂಚಾಲಿತವಾಗಿ ನಿಮ್ಮ ಬಳಿಗೆ ಬರುತ್ತದೆ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುವ ವ್ಯತಿರಿಕ್ತ ದೃಷ್ಟಿಕೋನ ಇದಕ್ಕೆ ವಿರುದ್ಧವಾದ ದೃಷ್ಟಿಕೋನವೆಂದರೆ ನಾವು ಅದನ್ನು ಮನಸ್ಸಿನ ಬಡತನ ಎಂದು ಕರೆಯುತ್ತೇವೆ ಸಂಪನ್ಮೂಲಗಳು ವಿರಳವಾಗಿವೆ ಎಂದು ಮನಸ್ಸು ಭಾವಿಸುತ್ತದೆ ಆದ್ದರಿಂದ ಅದನ್ನು ಸಂಗ್ರಹಿಸಬಹುದು ಅಥವಾ ಹಂಚಿಕೊಳ್ಳಬಾರದು ಅಥವಾ ಯಾರಿಗಾದರೂ ಕಸಿದುಕೊಳ್ಳಬಾರದು ನೀವು ಇಲಿ ಓಟದಲ್ಲಿರಬೇಕು ನೀವು ಹೋರಾಡಬೇಕು ನೀವು ಸ್ಪರ್ಧಿಸಬೇಕು ನೀವು ಕೊಲ್ಲಬೇಕು ಮತ್ತು ಇನ್ನೊಬ್ಬ ವ್ಯಕ್ತಿಯಿಂದ ಏನನ್ನಾದರೂ ಪಡೆಯಲು ನೀವು ಒಬ್ಬರನ್ನೊಬ್ಬರು ಹೊಡೆಯಬೇಕು ಮನಸ್ಸಿನ ಬಡತನಃ ನಾನು ಸಾಕಷ್ಟು ಹೊಂದಲು ಸಾಧ್ಯವಿಲ್ಲ ಎಂದು ಯೋಚಿಸುವುದು ಆದ್ದರಿಂದ ಸಾಕಷ್ಟು ಹೊಂದಲು ನಾನು ನಿಜವಾಗಿಯೂ ಬೇರೆಯವರಿಂದ ತೆಗೆದುಕೊಳ್ಳಬೇಕು ಇನ್ನೊಂದು ಸಂದರ್ಭದಲ್ಲಿ ಸಮೃದ್ಧಿಯ ನಿಯಮವು ನಾನು ಕೊಡುತ್ತೇನೆ ಮತ್ತು ನಂತರ ಕೊಡುವಾಗ ನಾನು ಏನನ್ನಾದರೂ ಹೆಚ್ಚು ಪಡೆಯುತ್ತೇನೆ ಎಂದು ನಂಬುತ್ತದೆ ಮತ್ತು ಇನ್ನೊಬ್ಬ ವ್ಯಕ್ತಿಯೂ ನಂಬುತ್ತಾನೆ ಏಕೆಂದರೆ ಆ ಸಾರ್ವತ್ರಿಕ ಕಾನೂನು ಜಗತ್ತಿನ ಎಲ್ಲೆಡೆ ಸಾಕಷ್ಟು ಸಂಪನ್ಮೂಲಗಳಿವೆ ಎಂದು ಹೇಳುತ್ತದೆ ಈಗ ಮತ್ತೆ ಈ ಕಡೆ ನಿಮಗೆ ಧೈರ್ಯವಿದೆ ಆದ್ದರಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ನೀವು ಧೈರ್ಯದಿಂದ ಆಯ್ಕೆ ಮಾಡಬಹುದು ಅಥವಾ ನೀವು ನಿಮ್ಮ ಆಂತರಿಕ ಕೋರ್ ಅನ್ನುದುರ್ಬಲಗೊಳಿಸಲು ಬಯಸಿದರೆ ನಿಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಭಯವನ್ನು ಬಳಸುತ್ತೀರಿ ಈಗ ನೀವು ಭಯದಿಂದ ಮಾಡಿದ ಯಾವುದೇ ನಿರ್ಧಾರಗಳನ್ನು ನೆನಪಿನಲ್ಲಿಡಿ ನೀವು ಖಂಡಿತವಾಗಿಯೂ ವಿಷಾದಿಸುತ್ತೀರಿ ಮತ್ತು ನೀವು ವಿಷಾದಿಸಿದಾಗ ನೀವು ಧೈರ್ಯದಿಂದ ಆ ಕೆಲಸವನ್ನು ಏಕೆ ಮಾಡಲಿಲ್ಲ ಎಂದು ನೀವು ಚಿಂತೆ ಮಾಡುತ್ತೀರಿ ಮತ್ತು ನೀವು ಚಿಂತೆ ಮಾಡುವಾಗ ನೀವು ನಿಮ್ಮ ದೇಹದ ಮನಸ್ಸಿನ ಶಕ್ತಿಯನ್ನು ಕೊಲ್ಲುತ್ತೀರಿ ನೀವು ಇನ್ನು ಮುಂದೆ ಬದುಕುವುದಿಲ್ಲ ಆದ್ದರಿಂದ ಈ ಭಾಗವನ್ನು ನೀವು ನೋಡಿದರೆ ನೀವು ಧೈರ್ಯವನ್ನು ಬಳಸುತ್ತೀರಿ ನೀವು ಅಪಾಯವನ್ನು ಎದುರಿಸುತ್ತೀರಿ ತದನಂತರ ನೀವು ಆತ್ಮವಿಶ್ವಾಸವನ್ನು ಹೊಂದಿರುತ್ತೀರಿ ಮತ್ತು ನಂತರ ನೀವು ಜನರಲ್ಲಿ ವಿಷಯಗಳಲ್ಲಿ ನೀವು ನಂಬುವ ಬಾಹ್ಯ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ನಂಬಿಕೆ ಅಥವಾ ನಂಬಿಕೆಯನ್ನು ಹೊಂದಿರುತ್ತೀರಿ ಇದು ನಿಮಗೆ ಸಹಾಯ ಮಾಡುತ್ತದೆ ವಸ್ತುಗಳನ್ನು ಪಡೆಯಲು ನಿಮಗೆ ಸಹಾಯ ಮಾಡಲು ಇಡೀ ಜಗತ್ತು ಪಿತೂರಿ ಮಾಡುತ್ತದೆ ಎಂದು ನೀವು ನಂಬುತ್ತೀರಿ ಬ್ರಹ್ಮಾಂಡದಲ್ಲಿ ಇರುವ ಬಾಹ್ಯ ಶಕ್ತಿಯು ನಿಮಗೆ ಸಹಾಯ ಮಾಡುತ್ತದೆ ಎಂದು ನೀವು ನಂಬುತ್ತೀರಿ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಲು ಪ್ರಯತ್ನಿಸಿ ಈಗ ಈ ಕಡೆಃ ನೀವು ಹೆದರುತ್ತೀರಿ ಆದ್ದರಿಂದ ನೀವು ನಿರ್ಬಂಧಿತರಾಗಿದ್ದೀರಿ ಅಪಾಯಗಳನ್ನು ತೆಗೆದುಕೊಳ್ಳಲು ನೀವು ಹೆದರುತ್ತೀರಿ ನೀವು ನಿಮ್ಮನ್ನು ನಿರ್ಬಂಧಿಸುತ್ತೀರಿ ನಿಮಗೆ ಸಾಕಷ್ಟು ನಿರ್ಬಂಧಗಳಿವೆ ನೀವು ಕಡಿಮೆ ಆತ್ಮಗೌರವದಿಂದ ಬಳಲುತ್ತಿದ್ದೀರಿ ಮತ್ತು ನಿಮಗೆ ಅನುಮಾನವಿದೆ ನಿಮಗೆ ನಂಬಿಕೆಯಿಲ್ಲ ನೀವು ಜನರನ್ನು ನಂಬುವುದಿಲ್ಲ ನೀವು ಜನರನ್ನು ಅನುಮಾನಿಸುತ್ತೀರಿ ಮತ್ತು ನೀವು ಜನರನ್ನು ಅನುಮಾನಿಸುತ್ತೀರಿ ಈಗ ಇದು ನಿಮ್ಮ ಆಂತರಿಕ ಕೋರ್ ಅನ್ನು ದುರ್ಬಲಗೊಳಿಸುತ್ತದೆ ಈಗ ಇನ್ನೊಂದು ಸೆಟ್ಃ ಆಶಾವಾದವು ನಿಮ್ಮನ್ನು ಬಲಪಡಿಸುತ್ತದೆ ನಿರಾಶಾವಾದ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ ಬೆಳವಣಿಗೆಯ ಮನಸ್ಥಿತಿಯು ನೀವು ಬದಲಾಗಲು ಸಿದ್ಧರಿದ್ದೀರಿ ಎಂದು ನಿಮ್ಮನ್ನು ಬಲಪಡಿಸುತ್ತದೆ ನಾವು ಹೊಂದಿಕೊಳ್ಳಲು ಸಿದ್ಧರಿದ್ದೇವೆ ಮತ್ತು ವೈಫಲ್ಯದಿಂದ ಕಲಿಯಲು ಸಿದ್ಧರಿದ್ದೇವೆ ಈಗ ಈ ಕಡೆಃ ಸ್ಥಿರ ಮನಸ್ಥಿತಿ ಆದ್ದರಿಂದ ನಾನು ಎಲ್ಲವನ್ನೂ ತಿಳಿದಿರುವುದರಿಂದ ಏನನ್ನೂ ಕಲಿಯುವುದಿಲ್ಲ ಎಂದು ಯೋಚಿಸುತ್ತಿದ್ದೇನೆ ಮತ್ತು ಇನ್ನೊಬ್ಬ ವ್ಯಕ್ತಿಯಿಂದ ನಾನು ಏನನ್ನೂ ಕಲಿಯಲು ಸಾಧ್ಯವಿಲ್ಲ ಏಕೆಂದರೆ ಅವನು ನನಗಿಂತ ಕೀಳು ನಾನು ಅವನಿಗಿಂತ ಶ್ರೇಷ್ಠ ಆದ್ದರಿಂದ ಈ ರೀತಿಯ ಆಲೋಚನೆಗಳು ಚಿಂತನೆಯ ಬಿಗಿತವು ನಿಮ್ಮನ್ನು ಎಲ್ಲಿಯೂ ಕರೆದೊಯ್ಯುವುದಿಲ್ಲ ಮತ್ತು ವಾಸ್ತವವಾಗಿ ಈ ಕಡೆ ವೈಫಲ್ಯವಿದ್ದರೆ ಬೆಳವಣಿಗೆಯ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಯು ವೈಫಲ್ಯದಿಂದ ಕಲಿಯುತ್ತಾನೆ ಈ ಸ್ಥಿರ ಮನಸ್ಥಿತಿಯು ವಾಸ್ತವವಾಗಿ ವೈಫಲ್ಯದಿಂದ ಖಿನ್ನತೆಗೆ ಒಳಗಾಗುತ್ತದೆ ಅವನು ಸಂಪೂರ್ಣವಾಗಿ ಸಿಕ್ಕಿಹಾಕಿಕೊಳ್ಳುತ್ತಾನೆ ಆದ್ದರಿಂದ ಅವನು ಹಿಂದಿರುಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ಭಾಗವುಃ ವ್ಯಕ್ತಿಯು ಒಟ್ಟಾರೆಯಾಗಿ ಎಲ್ಲಾ ಸಮಯದಲ್ಲೂ ಅತ್ಯುತ್ತಮವಾದದ್ದನ್ನು ನಿರೀಕ್ಷಿಸುತ್ತಾನೆ ಅತ್ಯಂತ ಸರಿಪಡಿಸಲಾಗದ ಆಶಾವಾದಿ ಆ ದಿನ ಇಂದು ಕೆಟ್ಟದಾಗಿದ್ದರೆ ನಾನು ನಾಳೆ ಉತ್ತಮವಾಗುತ್ತೇನೆ ಎಂದು ಅವನು ಭಾವಿಸುತ್ತಾನೆ ನಾಳೆ ಚೆನ್ನಾಗಿರದಿದ್ದರೆ ನಾಳೆಯ ನಂತರದ ದಿನವು ನನಗೆ ಇನ್ನೂ ಚೆನ್ನಾಗಿರುತ್ತದೆ ಎಂದು ಅವನು ಭಾವಿಸುತ್ತಾನೆ ನಾನು ಯಾವಾಗಲೂ ಸಂತೋಷವಾಗಿರುತ್ತೇನೆ ಈಗ ಈ ಕಡೆ ಈ ವ್ಯಕ್ತಿಯು ನನಗೆ ಕೆಟ್ಟ ವಿಷಯ ಸಂಭವಿಸುತ್ತದೆ ಎಂದು ಯಾವಾಗಲೂ ನಿರೀಕ್ಷಿಸುತ್ತಾನೆ ಅವನು ಅದೃಷ್ಟವನ್ನು ನಂಬುತ್ತಾನೆ ಆದರೆ ಈ ಬದಿಯಲ್ಲಿ ಆ ವ್ಯಕ್ತಿ ಅವನು ಕೆಲಸವನ್ನು ನಂಬುತ್ತಾನೆ ಮತ್ತು ತನ್ನ ಅದೃಷ್ಟವನ್ನು ಸಾಧಿಸಬಹುದು ಎಂದು ಭಾವಿಸುತ್ತಾನೆ ಈಗ ನೀವು ಮೊದಲು ನಿಮ್ಮನ್ನು ಕೇಳಿಕೊಳ್ಳಬೇಕು ನೀವು ಎಲ್ಲಿ ಹೊಂದಿಕೊಳ್ಳುತ್ತೀರಿ ನೀವು ಈಗಾಗಲೇ ಬಲಶಾಲಿಯಾಗಿದ್ದೀರಾ ಅಥವಾ ನೀವು ಈಗಾಗಲೇ ಆಂತರಿಕ ಕೋರ್ ಅನ್ನು ಈ ಭಾಗವನ್ನು ರೂಪಿಸಿದಂತೆ ದುರ್ಬಲರಾಗಿದ್ದೀರಾ ಈಗ ಈ 2 ಆಯ್ಕೆಗಳಲ್ಲಿ ನೀವು ಈ ಭಾಗವನ್ನು ಮಾಡುವ ಆಯ್ಕೆಯು ನಿಮ್ಮನ್ನು ಬಲಪಡಿಸುತ್ತದೆ ಅದರ ಬಗ್ಗೆ ಸ್ವಲ್ಪ ಯೋಚಿಸಿ ನಂತರ ನಿಮ್ಮ ಮನಸ್ಸಿನಲ್ಲಿ ದುರ್ಬಲ ರೀತಿಯ ಚಿಂತನೆಯಿದ್ದರೆ ಅವುಗಳನ್ನು ತೆಗೆದುಹಾಕಲು ಪ್ರಯತ್ನಿಸಿ ನೀವು ಅವುಗಳನ್ನು ತಕ್ಷಣವೇ ತೆಗೆದುಹಾಕಲು ಸಾಧ್ಯವಾಗುವುದಿಲ್ಲ ನೀವು ಅದರ ಸ್ವಂತ ಆವರ್ತನವನ್ನು ನೀಡಬೇಕು ನೀವು ಭಯಪಡುವ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅದನ್ನು ಕಡಿಮೆ ಮಾಡಿ ನೀವು ಹೆಚ್ಚು ಹೆದರುವ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡಿ ಇದರಿಂದ ನೀವು ಆತ್ಮವಿಶ್ವಾಸವನ್ನು ಪಡೆಯುತ್ತೀರಿ ನೀವು ಈ ಕಡೆ ಬರುತ್ತೀರಿ ಆದ್ದರಿಂದ ನಾನು ನಂತರ ಆತ್ಮವಿಶ್ವಾಸ ಮತ್ತು ಇತರ ವಿಷಯಗಳ ಬಗ್ಗೆ ಹೆಚ್ಚು ತಿಳಿಸುತ್ತೇನೆ ಶ್ರೇಷ್ಠತೆಯನ್ನು ತಲುಪಲು ನೀವು ಅತ್ಯಂತ ಬಲವಾದ ಆಂತರಿಕ ಕೇಂದ್ರವನ್ನು ಅಭಿವೃದ್ಧಿಪಡಿಸುವುದು ಮುಖ್ಯ ಎಂದು ನೀವು ಯೋಚಿಸಬೇಕೆಂದು ನಾನು ಬಯಸುತ್ತೇನೆ ಈಗ ಬಲವಾದ ಆಂತರಿಕ ಕೋರ್ ಅನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನೀವು ಈ ಪ್ರಕ್ರಿಯೆಯನ್ನು ದೃಶ್ಯೀಕರಿಸಬೇಕೆಂದು ನಾನು ಬಯಸುತ್ತೇನೆ ಈ ಆಂತರಿಕ ಕೋರ್ ಬಲವರ್ಧನೆಯ ಮೇಲೆ ನಿರ್ಮಿಸಲಾದ ಶ್ರೇಷ್ಠತೆ ಈಗ ನೀವು ಅದನ್ನು ನೋಡಿದರೆ ನಾನು ಮೊದಲ 2 3 ಉಪನ್ಯಾಸಗಳಲ್ಲಿ ಹೇಗೆ ಪ್ರಾರಂಭಿಸಿದೆ ಮತ್ತು ಇಲ್ಲಿಯವರೆಗೆ ನಾನು ನಿಮಗೆ ಹೇಳಲು ಪ್ರಯತ್ನಿಸುತ್ತಿರುವುದು ಏನೆಂದರೆ ಮೊದಲು ನಿಮ್ಮ ಸಾಮರ್ಥ್ಯವನ್ನು ತಿಳಿದುಕೊಳ್ಳಿ ನಿಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿ ನೀವು ಎಲ್ಲಿ ಪ್ರಬಲರಾಗಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳಿ ಕನಿಷ್ಠ ಒಂದು ಕ್ಷೇತ್ರವನ್ನು ಗುರುತಿಸಿ ಎಲ್ಲಿ ನೀವು ತುಂಬಾ ಬಲಶಾಲಿಯಾಗಿದ್ದೀರೋ ಅಲ್ಲಿ ನೀವು ಅತ್ಯುತ್ತಮವಾಗಿರುತ್ತೀರಿ ಈಗ ಒಂದು ದೃಷ್ಟಿಕೋನವನ್ನು ರಚಿಸಿ ಅದು ಸ್ಟೀವ್ ಜಾಬ್ಸ್ ಅವರ ಮಾತಿಗೆ ಹಿಂತಿರುಗುತ್ತಿದೆಯೇ ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ಅಂತಿಮವಾಗಿ ಯೋಚಿಸಿ ಎಂದು ನಾನು ನಿಮಗೆ ಹೇಳುತ್ತಿದ್ದೆ ನಿಮಗೆ ಏನು ಬೇಕು ನಿಮ್ಮ ಜೀವನದ ಕೆಲವು ಪ್ರಮುಖ ಜನರು ನಿಮ್ಮ ಸಾವಿನ ಸಮಯದಲ್ಲಿ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ನಿಮ್ಮ ಜೀವನಕ್ಕಾಗಿ ನೀವು ಸೃಷ್ಟಿಸಿರುವ ದೃಷ್ಟಿಕೋನವೇನು ತದನಂತರ ನಿಮ್ಮ ಗುರಿಯನ್ನು ಗುರುತಿಸುವ ಮೂಲಕ ಅದನ್ನು ಅನುಸರಿಸಿ ಅದು ನಿಮ್ಮ ದೃಷ್ಟಿಯನ್ನು ಸಾಧಿಸುವ ಹಂತ ಹಂತದ ಪ್ರಕ್ರಿಯೆಯಾಗಿದೆ ಈಗ ನಡುವೆ ಒಮ್ಮೆ ನೀವು ಒಂದು ದೃಷ್ಟಿಯನ್ನು ಸೃಷ್ಟಿಸಿದ ನಂತರ ಈ ಜಪಾನೀ ಪದ ಕೈಕಾಕು ಅನ್ನು ನೆನಪಿಸಿಕೊಳ್ಳಿ ಇದು ಆಮೂಲಾಗ್ರ ಬದಲಾವಣೆಯನ್ನು ಸೂಚಿಸುತ್ತದೆ ಒಮ್ಮೆ ನೀವು ಒಂದು ದೃಷ್ಟಿಕೋನವನ್ನು ಸೃಷ್ಟಿಸಿದ ನಂತರ ಉದಾಹರಣೆಗೆ ನಾನು ದೇಶವನ್ನು ಬದಲಾಯಿಸಲು ಬಯಸುತ್ತೇನೆ ಹಾಗಾದರೆ ನೀವು ಅದನ್ನು ಹೇಗೆ ಮಾಡಲು ಬಯಸುತ್ತೀರಿ ಆದ್ದರಿಂದ ನಾನು ಆಡಳಿತಾತ್ಮಕ ಸೇವೆಗೆ ಸೇರುತ್ತೇನೆ ಸರಿ ಆದ್ದರಿಂದ ನೀವು ಮಿಷನ್ ಸ್ಟೇಟ್ಮೆಂಟ್ ಅನ್ನು ರಚಿಸಿ ಆದ್ದರಿಂದ ನಾನು ಅಭ್ಯಾಸ ಮಾಡುತ್ತೇನೆ ನಾನು ಈ ರೀತಿ ತಯಾರಿಸುತ್ತೇನೆ ನಾನು ಈ ಹೊತ್ತಿಗೆ ಸಂದರ್ಶನವನ್ನು ನೀಡುತ್ತೇನೆ ಮೊದಲ ಬಾರಿಗೆ ಅದನ್ನು ಭೇದಿಸಲು ಪ್ರಯತ್ನಿಸುತ್ತೇನೆ ನಾನು ಎರಡನೇ ಬಾರಿಗೆ ಮೂರನೇ ಬಾರಿಗೆ ಪ್ರಯತ್ನಿಸುವುದಿಲ್ಲ ನೀವು ಯೋಜನೆಯನ್ನು ಹೊಂದಿದ್ದೀರಿ ದೃಷ್ಟಿ ಮತ್ತು ನಂತರ ಮಿಷನ್ ಈಗ ಆ ಕೈಕಾಕು ಒಂದು ಆಮೂಲಾಗ್ರ ಬದಲಾವಣೆಯನ್ನು ಸೂಚಿಸುತ್ತದೆ ಉದಾಹರಣೆಗೆ ನೀವು ಸಂಪೂರ್ಣವಾಗಿ ಹೊಸ ಕೆಲಸಕ್ಕೆ ಹೋಗುತ್ತೀರಿ ಅಥವಾ ನಿಮ್ಮನ್ನು ನಿಯೋಜಿಸಲಾಗಿರುವ ಸಂಪೂರ್ಣವಾಗಿ ಹೊಸ ಪ್ರದೇಶಕ್ಕೆ ಹೋಗುತ್ತೀರಿ ಆದ್ದರಿಂದ ಇದು ಆಮೂಲಾಗ್ರ ಬದಲಾವಣೆಯಾಗಿದೆ ಈಗ ನೀವು ನಿಜವಾಗಿ ನಿಮಗಾಗಿ ಒಂದು ದೃಷ್ಟಿಕೋನವನ್ನು ರಚಿಸಿದಾಗ ನೀವು ಸಂಪೂರ್ಣವಾಗಿ ಆಮೂಲಾಗ್ರ ಬದಲಾವಣೆಯನ್ನು ಬಯಸುತ್ತೀರಿ ನಿಮ್ಮ ಜೀವನದಲ್ಲಿ ಅಗತ್ಯವಿರುವ ವಿಭಿನ್ನ ರೀತಿಯ ಪರಿವರ್ತನೆ ಅದು ಈಗ ಒಮ್ಮೆ ನೀವು ಅದನ್ನು ಪ್ರಯತ್ನಿಸಿದ ನಂತರ ಅದನ್ನು ಪ್ರಯತ್ನಿಸಿ ನಂತರ ಕೈಜೆನ್ಗೆ ಹೋಗಿ ಅದು ನಿರಂತರ ಸುಧಾರಣೆಯಾಗಿದೆ ಇದರ ಅಕ್ಷರಶಃ ಅರ್ಥ ಒಳ್ಳೆಯ ಬದಲಾವಣೆ ಆದರೆ ಇದು ನಿರಂತರವಾಗಿದೆ ಹಿಂದಿನದರಂತೆ ಆಮೂಲಾಗ್ರವಾಗಿಲ್ಲ ಆದರೆ ಇದು ನಿರಂತರವಾಗಿದೆ ಪ್ರತಿದಿನ ನೀವು ಕೆಲವು ಸುಧಾರಣೆಗಳನ್ನು ಕೆಲವು ಬದಲಾವಣೆಗಳನ್ನು ಸ್ಥಿರತೆಯನ್ನು ಮಾಡುತ್ತೀರಿ ಅದರ ಮೇಲೆ ಸುಧಾರಣೆ ನೀವು ಪ್ರತಿದಿನ ಮಾಡುತ್ತಿರುವ ಬದಲಾವಣೆಯ ಗುಣಮಟ್ಟದಲ್ಲಿ ಒಂದು ಸೆಂಟಿಮೀಟರ್ ಸುಧಾರಣೆ ಸಹ ಮುಖ್ಯವಾಗಿದೆ ಪ್ರತಿದಿನ ಸ್ವಲ್ಪಮಟ್ಟಿಗೆ ಈಗ ಒಮ್ಮೆ ನೀವು ಇದನ್ನು ಮಾಡಿದ ನಂತರ ನೀವು ಮುಂದುವರಿಯಲು ಪ್ರಯತ್ನಿಸುತ್ತೀರಿ ನೀವು ಒಂದು ದೃಷ್ಟಿಯನ್ನು ಸೃಷ್ಟಿಸಿದ್ದೀರಿ ನೀವು ಒಂದು ಧ್ಯೇಯವನ್ನು ರೂಪಿಸಿದ್ದೀರಿ ನಂತರ ನೀವು ಆ ಧ್ಯೇಯವನ್ನು ಬಳಸಿಕೊಂಡು ನಿಮ್ಮ ದೃಷ್ಟಿಯನ್ನು ಸಾಧಿಸಿದ್ದೀರಿ ಈಗ ಮುಂದೆ ಏನು ನೀವು ಮುಂದುವರಿಯಬೇಕು ಈಗ ನೀವು ಈ ಮಟ್ಟದಿಂದ ಇತರ ಮಟ್ಟಕ್ಕೆ ತಲುಪಲು ಸಾಧ್ಯವಾದರೆ ನೀವು ಇತರ ಅನೇಕ ಹಂತಗಳಿಗೆ ಹೋಗಬಹುದು ಈಗ ಆ ಹಂತಗಳ ನಂತರ ಏನು ಅದು ಮುಂದಿನ ಪ್ರಶ್ನೆ ಆದರೆ ಮೊದಲು ನೀವು ತಲುಪಲು ಪ್ರಯತ್ನಿಸಿ ಇತರ ಹಂತಗಳು ನಿಮ್ಮನ್ನು ನೀವು ಎಷ್ಟು ದೂರಕ್ಕೆ ತಳ್ಳಿಕೊಳ್ಳಬಹುದು ಈಗ ಇದನ್ನು ಮಾಡಲು ನೀವು ವರ್ಧಿತ ದೃಷ್ಟಿಯನ್ನು ಹೊಂದಿರಬೇಕು ಮೊದಲು ನೀವು ಯೋಚಿಸಿದ್ದೀರಿ ಓ ಇದು ಪರ್ವತ ನಾನು ಹತ್ತಿದರೆ ಮತ್ತು ನಂತರ ಅದು ಕೊನೆಗೊಳ್ಳುತ್ತದೆ ಆದ್ದರಿಂದ ನೀವು ಏರಿದಿರಿ ನೀವು ಶಿಖರವನ್ನು ತಲುಪಿದ್ದೀರಿ ಮತ್ತು ಶಿಖರವನ್ನು ತಲುಪಿದ ನಂತರ ಅಲ್ಲಿ ಇದು ಒಂದು ಪ್ರಸ್ಥಭೂಮಿಯ ರೀತಿಯ ಸ್ಥಳವಾಗಿದೆ ಮತ್ತು ನೀವು ಅಲ್ಲಿ ಸುತ್ತಾಡುತ್ತಿದ್ದೀರಿ ಮತ್ತು ನಂತರ ಇದ್ದಕ್ಕಿದ್ದಂತೆ ಇದಕ್ಕಿಂತ ಎತ್ತರದ ಶಿಖರವಿದೆ ಎಂದು ನೀವು ಅರಿತುಕೊಳ್ಳುತ್ತೀರಿ ಮತ್ತು ಇಲ್ಲಿಂದ ದೃಶ್ಯವು ತುಂಬಾ ಸುಂದರವಾಗಿದೆ ಆದರೆ ನಾನು ಹೋಗಲು ಸಾಧ್ಯವಿಲ್ಲ ಎತ್ತರಕ್ಕೆ ಏರಲು ಸಾಧ್ಯವಿಲ್ಲ ಎತ್ತರಕ್ಕೆ ತಲುಪಲು ಸಾಧ್ಯವಿಲ್ಲ ಮತ್ತು ನಂತರ ಅದರಿಂದ ಉತ್ತಮ ನೋಟವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ನೀವು ಆಶ್ಚರ್ಯ ಪಡುತ್ತೀರಿ ಆದ್ದರಿಂದ ನೀವು ಎತ್ತರಕ್ಕೆ ಏರಲು ಪ್ರಯತ್ನಿಸುತ್ತೀರಿ ಈಗ ಹತ್ತುವುದು ಕಠಿಣವಾಗಿದೆ ಕಷ್ಟವಾಗಿದೆ ರಸ್ತೆ ತುಂಬಾ ಕಠಿಣವಾಗಿದೆ ಹೆಚ್ಚು ಅಪಾಯಕಾರಿ ಆದರೆ ನಂತರ ಬಹುಮಾನವೂ ಹೆಚ್ಚಾಗಿದೆ ಆದ್ದರಿಂದ ನೀವು ಹಿಂದೆಂದೂ ನೋಡಿರದ ವಿಷಯಗಳನ್ನು ನೀವು ನೋಡಲಿದ್ದೀರಿ ನೀವು ಸಂಪೂರ್ಣವಾಗಿ ಹೊಸ ವಿಷಯಗಳನ್ನು ಅನುಭವಿಸುತ್ತೀರಿ ಸಂಪೂರ್ಣವಾಗಿ ಇದು ನಿಮ್ಮನ್ನು ಪರಿವರ್ತಿಸುತ್ತದೆ ಮತ್ತು ನಿಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ ಈಗ ಈ ಹಂತದಲ್ಲಿ ನಾನು ನಿಮಗೆ ಉಲ್ಲೇಖಿಸಲು ಬಯಸುತ್ತೇನೆ ಪ್ರೇರಣೆಯ ಒಂದು ಅಂಶವಿದೆ ಡೇವಿಡ್ ಮ್ಯಾಕ್ಕ್ಲೆಲ್ಯಾಂಡ್ನಂತಹ ಬರಹಗಾರರು ಇದನ್ನು ನೀಡ್ ಅಚೀವ್ಮೆಂಟ್ "Need Achievement" ಅಥವಾ ಎನ್ಎಚ್ ಗುಣಲಕ್ಷಣ ಎಂದು ಕರೆದರು ನಾನು ಇದರ ಬಗ್ಗೆ ಮುಂದಿನ ಉಪನ್ಯಾಸದಲ್ಲಿ ಮಾತನಾಡಬಹುದು ಆದರೆ ಈ ಹಂತದಲ್ಲಿ ಇದು ಅಗತ್ಯ ಸಾಧನೆ ಎಂಬುದು ಅಬ್ರಹಾಂ ಮಾಸ್ಲೋ ಅವರು ಸ್ವಯಂ ಸಾಕ್ಷಾತ್ಕಾರ ಎಂದು ಕರೆದದ್ದಕ್ಕೆ ಹತ್ತಿರದಲ್ಲಿದೆ ಈಗ ಸ್ವಯಂ ವಾಸ್ತವೀಕರಣವನ್ನು ತ್ವರಿತವಾಗಿ ನೋಡೋಣ ತದನಂತರ ಈ ಉಪನ್ಯಾಸದಲ್ಲಿ ನಾನು ಪರಿಚಯಿಸಲು ಬಯಸುವ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ಅದನ್ನು ನಾನು ಮುಂದುವರಿಸುತ್ತೇನೆ ಆದರೆ ಸ್ವಯಂ ಸಾಕ್ಷಾತ್ಕಾರ ಎಂದರೇನು ಮತ್ತು ಇದನ್ನು ನೀವು ಏಕೆ ತಿಳಿದುಕೊಳ್ಳಬೇಕು ಈಗ ಮಾಸ್ಲೋ ಪ್ರೇರಣೆಗಳ ಬಗ್ಗೆ ಮಾತನಾಡುವಾಗ ಅಂದರೆ ನಮಗೆ ಅಗತ್ಯವಿರುವ ಡ್ರೈವ್ ನಾವು ಕೆಲಸಗಳನ್ನು ಮಾಡಬೇಕಾದ ಕಿಕ್ ಅವರು ತಮ್ಮ ಥಿಯರಿ ಆಫ್ ಮೋಟಿವೇಶನ್ ಎಂಬ ಪುಸ್ತಕದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ತದನಂತರ ಅವರು ಪ್ರೇರಣೆಯ ಈ ಪ್ರಸಿದ್ಧ ಪಿರಮಿಡ್ ಅನ್ನು 5 ಹಂತದಲ್ಲಿ ಪರಿಚಯಿಸಿದರು ಈ ಸಿದ್ಧಾಂತಕ್ಕೆ ಕೆಲವು ಮಿತಿಗಳಿವೆ ಈಗ ಅದರ ಬಗ್ಗೆ ಚಿಂತಿಸಬೇಡಿ ಏಕೆಂದರೆ ಅದು ಕೋರ್ಗಳಿಗೆ ಸಂಬಂಧಿಸಿದ ನಮ್ಮ ಪ್ರಮುಖ ಪರಿಕಲ್ಪನೆಗೆ ಸಂಬಂಧಿಸಿಲ್ಲ ಈಗ ಅತ್ಯಂತ ಕೆಳಮಟ್ಟದಲ್ಲಿ ಅವರು ದೈಹಿಕ ಅಗತ್ಯಗಳ ಬಗ್ಗೆ ಮಾತನಾಡುತ್ತಿದ್ದರು ಅದನ್ನು ಅವರು ಮೂಲಭೂತ ಅಗತ್ಯಗಳು ಎಂದು ಕರೆಯುತ್ತಾರೆ ಮತ್ತು ನಂತರ ಸುರಕ್ಷತೆಯ ಅಗತ್ಯಗಳು ಆತನು ಶಾರೀರಿಕ ಅಗತ್ಯಗಳು ಎಂದರೇನು ಉದಾಹರಣೆಗೆ ನಮ್ಮ ಹಸಿವು ಉದಾಹರಣೆಗೆ ಲೈಂಗಿಕತೆ ಉದಾಹರಣೆಗೆ ನಿದ್ರೆ ಉದಾಹರಣೆಗೆ ಮದ್ಯಪಾನ ಸರಿ ನೀವು ಉತ್ತಮವಾಗಿ ಯೋಚಿಸಲು ಬಯಸಿದರೆ ಪೂರೈಸಬೇಕಾದ ಮೂಲಭೂತ ಪ್ರಾಣಿಗಳ ಸಹಜ ಅಗತ್ಯಗಳು ಮತ್ತು ಮನುಷ್ಯನು ಇದಕ್ಕಾಗಿ ಕೆಲಸ ಮಾಡುತ್ತಾನೆ ಎಂದು ಅವನು ಹೇಳುತ್ತಾನೆ ಹಾಗಾದರೆ ಏನನ್ನಾದರೂ ಮಾಡಲು ನೀವು ಏಕೆ ಪ್ರೇರೇಪಿಸುತ್ತೀರಿ ಜನರು ಹೇಳುವ ಮೊದಲ ವಿಷಯವೆಂದರೆ ನಾನು ನನ್ನ ಹೊಟ್ಟೆಯನ್ನು ತುಂಬಿಕೊಳ್ಳಬೇಕು ಹೌದು ಹೊಟ್ಟೆ ತುಂಬುವುದು ಮಾತ್ರವಲ್ಲ ನಂತರ ನೀವು ಇತರ ಕೆಲವು ಅಗತ್ಯಗಳನ್ನು ಪೂರೈಸಲು ಬಯಸುತ್ತೀರಿ ಇದು ನಿಮ್ಮ ಮೂಲಭೂತ ದೈಹಿಕ ಕಾರ್ಯಚಟುವಟಿಕೆಗೆ ಸಂಬಂಧಿಸಿದೆ ಈಗ ಅವರು ಹೇಳುವ ಮುಂದಿನ ಹಂತವೆಂದರೆ ನೀವು ಅದನ್ನು ಪೂರೈಸುವ ಮೂಲಕ ಮಾತ್ರ ನೀವು ಸಂತೋಷವಾಗಿರುವುದಿಲ್ಲ ಇನ್ನೂ ಹೆಚ್ಚಿನ ಅಗತ್ಯಗಳನ್ನು ಬಯಸುತ್ತಾರೆ ಅವು ಯಾವುವು ಆದ್ದರಿಂದ ಅವುಗಳನ್ನು ಸುರಕ್ಷತಾ ಅಗತ್ಯಗಳ ಅಡಿಯಲ್ಲಿ ವರ್ಗೀಕರಿಸಬಹುದು ಈಗ ನೀವು ಒಂದು ಪ್ರಾಣಿಯಂತೆ ಭಾವಿಸುತ್ತೀರಿ ನೀವು ಆಹಾರವನ್ನು ಪಡೆಯುತ್ತಿದ್ದೀರಿ ನೀವು ರಸ್ತೆಯಲ್ಲೇ ಹೋಗುತ್ತಿದ್ದೀರಿ ಮತ್ತು ನಂತರ ನೀವು ಆಹಾರವನ್ನು ಪಡೆಯುತ್ತಿದ್ದೀರಿ ನೀವು ದೈನಂದಿನ ಕಾರ್ಮಿಕರಂತೆ ಕೆಲಸ ಮಾಡುತ್ತಿದ್ದೀರಿ ನೀವು ರಸ್ತೆಯಲ್ಲಿ ಮಲಗುತ್ತಿದ್ದೀರಿ ಆದರೆ ನಂತರ ಮಳೆಯಾದಾಗ ಅಥವಾ ಬಿಸಿಯಾದಾಗ ಅಥವಾ ಇದ್ದಕ್ಕಿದ್ದಂತೆ ಗುಡುಗು ಅಥವಾ ಗುಡುಗು ಬೀಳುತ್ತದೆ ನೀವು ನಿದ್ದೆ ಮಾಡುವಾಗ ಏನಾದರೂ ಅಥವಾ ಹಾವುಗಳು ಬರುತ್ತವೆ ಆದ್ದರಿಂದ ನೀವು ಸುರಕ್ಷಿತವಾಗಿರಲು ಬಯಸುತ್ತೀರಿ ಆದ್ದರಿಂದ ನೀವು ಮನೆಯನ್ನು ನಿರ್ಮಿಸಲು ಬಯಸುತ್ತೀರಿ ಮತ್ತು ನೀವು ಆ ರೀತಿಯ ಸುರಕ್ಷಿತ ಪರಿಸರದಲ್ಲಿ ವಾಸಿಸಲು ಬಯಸುತ್ತೀರಿ ಆದ್ದರಿಂದ ನೀವು ಮಾತ್ರವಲ್ಲ ಕುಟುಂಬದ ಸದಸ್ಯರೂ ಸಹ ಸುರಕ್ಷಿತ ವಾತಾವರಣದಲ್ಲಿ ಇರಬೇಕೆಂದು ನೀವು ಬಯಸುತ್ತೀರಿ ನೀವು ಸುರಕ್ಷತೆಯ ಅಗತ್ಯಗಳಿಗಾಗಿ ಹೋಗುತ್ತೀರಿ ಈಗ ಒಮ್ಮೆ ನೀವು ಅದನ್ನು ತಲುಪಿದ ನಂತರ ಒಮ್ಮೆ ನೀವು ಈ ಮೂಲಭೂತ ಮಟ್ಟವನ್ನು ದಾಟಿದರೆ ನೀವು ಅದನ್ನು ಸಾಧಿಸಬೇಕು ಎಂದು ನಿಮಗೆ ಅನಿಸುತ್ತದೆ ನೀವೂ ಸಹ ನಿಮ್ಮ ಕುಟುಂಬಕ್ಕೆ ಸೇರಿದವರಾಗಿದ್ದೀರಿ ನಂತರ ನೀವು ಪ್ರೀತಿಪಾತ್ರರಾಗಲು ಬಯಸುವ ಈ ಭಾವನಾತ್ಮಕ ಅಗತ್ಯವು ಬರುತ್ತದೆ ಆದ್ದರಿಂದ ಅವರು ಅದನ್ನು 5 ಹಂತಗಳಲ್ಲಿ ಹೇಳುತ್ತಿದ್ದರೂ ನೀವು ಗಮನಿಸಬೇಕು ಮೊದಲ ಮೂಲಭೂತ ದೈಹಿಕ ಅಗತ್ಯಗಳಿಗೆ ನಿಲ್ಲುವ ಅನೇಕ ಜನರಿದ್ದಾರೆ ಎಂದು ನೀವು ತಿಳಿದಿರಬೇಕು ಅವರು ಆಹಾರವನ್ನು ಪಡೆಯುವಲ್ಲಿ ತೃಪ್ತರಾಗಿದ್ದಾರೆ ಮತ್ತು ನಂತರ ಅವರು ಹೆಚ್ಚಿನದನ್ನು ಯೋಚಿಸುವುದಿಲ್ಲ ಮುಂದಿನ ಹಂತವಿದೆ ಜನರು ಸುರಕ್ಷತೆಯ ಅಗತ್ಯಗಳಿಂದ ತೃಪ್ತರಾಗುತ್ತಾರೆ ಮತ್ತು ನಂತರ ಅವರು ನಿಲ್ಲಿಸುತ್ತಾರೆ ಸರಿ ಇದು ಸಾಕು ಎಂದು ಅವರು ಭಾವಿಸುತ್ತಾರೆ ಮೂರನೇ ಅವಶ್ಯಕತೆ ಭಾವನಾತ್ಮಕ ಮಟ್ಟದಲ್ಲಿ ಆದ್ದರಿಂದ ನೀವು ಎಲ್ಲಾ ಜನರೊಂದಿಗೆ ಸಂಬಂಧ ಹೊಂದಲು ಬಯಸುತ್ತೀರಿ ಮತ್ತು ಜನರು ನಿಮ್ಮ ಪ್ರೀತಿಯನ್ನು ಸಹ ಪ್ರೀತಿಸಬೇಕು ಮತ್ತು ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕು ಈಗ ಅದು ಸಂಗಾತಿಯ ಪ್ರೀತಿಯಾಗಿರಬಹುದು ಸರಿ ಅದು ಕುಟುಂಬದ ಪ್ರೀತಿಯಾಗಿರಬಹುದು ಅದು ಸ್ನೇಹಿತರ ಪ್ರೀತಿಯಾಗಿರಬಹುದು ಅದು ಏನೇ ಇರಲಿ ನೀವು ಗುಂಪಿಗೆ ಸೇರಲು ಬಯಸುತ್ತೀರಿ ಒಗ್ಗಟ್ಟು ಆದ್ದರಿಂದ ನೀವು ಅವರ ಒಂದು ಭಾಗವೆಂದು ನೀವು ಭಾವಿಸಿದರೆ ಮತ್ತು ನಂತರ ಏನನ್ನಾದರೂ ಮಾಡುವ ಮೂಲಕ ಮನ್ನಣೆ ಅಥವಾ ಮನ್ನಣೆಯನ್ನು ಗಳಿಸಿದರೆ ಮತ್ತು ನಂತರ ಈ ಜನರಿಂದ ಮೆಚ್ಚುಗೆಯು ನಿಮ್ಮನ್ನು ಮತ್ತೆ ಪ್ರೇರೇಪಿಸುತ್ತದೆ ಈಗ ಒಮ್ಮೆ ನೀವು ಇಲ್ಲಿಗೆ ತಲುಪಿದ ನಂತರ ಇಲ್ಲಿ ನಿಲ್ಲುವ ಅನೇಕ ಜನರಿದ್ದಾರೆ ಹುಡುಗನು ಹುಡುಗಿಯನ್ನು ಕಂಡುಕೊಳ್ಳುತ್ತಾನೆ ಮತ್ತು ನಂತರ ಅವನು ಹುಡುಗಿಯನ್ನು ಪ್ರೀತಿಸುತ್ತಾನೆ ಮತ್ತು ಹುಡುಗಿ ತುಂಬಾ ಆಕರ್ಷಕ ಮತ್ತು ಬುದ್ಧಿವಂತಳು ಮತ್ತು ನಂತರ ಅವನು ಅವಳಿಗಾಗಿ ಏನು ಬೇಕಾದರೂ ಮಾಡುತ್ತಾನೆ ಅವನು ಪರ್ವತಗಳನ್ನು ಚಲಿಸುತ್ತಾನೆ ಅವನು ಈ ಎಲ್ಲಾ ಕೆಲಸಗಳನ್ನು ಮಾಡುತ್ತಾನೆ ಅವನಿಗೆ ಒಳ್ಳೆಯ ಕೆಲಸ ಸಿಗುತ್ತದೆ ಅವಳನ್ನು ಮೆಚ್ಚಿಸಲು ಅವನು ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ ಆತನಿಗೆ ಒಂದು ಬಂಗಲೆ ಸಿಕ್ಕಿತು ಮತ್ತು ನಂತರ ಅವರು ಮಕ್ಕಳನ್ನು ಪಡೆದರು ಮತ್ತು ನಂತರ ಅವರು ಮಕ್ಕಳಿಗೆ ಶಿಕ್ಷಣ ನೀಡಿದರು ಆದ್ದರಿಂದ ಚಲನಚಿತ್ರದಲ್ಲಿ ಅವರು ತಾವು ಎಂದೆಂದಿಗೂ ಸಂತೋಷದಿಂದ ಬದುಕುತ್ತೇವೆ ಎಂದು ತೋರಿಸುತ್ತಾರೆ ಮತ್ತು ಅಗತ್ಯಗಳು ಇಲ್ಲಿಯೇ ನಿಲ್ಲುತ್ತವೆ ಅಂದರೆ ಪ್ರೀತಿ ಮತ್ತು ಅದರ ಅಗತ್ಯಗಳು ಆದರೆ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೀರಿ ಅಂದರೆ ನಿಮ್ಮ ಗೌರವದ ಅಗತ್ಯಗಳಿಗಾಗಿ ಎಂದು ಮಾಸ್ಲೋ ಹೇಳುತ್ತಾರೆ ಆ ನಿರ್ದಿಷ್ಟ ಹುಡುಗಿ ಮಾತ್ರ ನಿಮ್ಮನ್ನು ಪ್ರೀತಿಸಬೇಕೆಂದು ನೀವು ಬಯಸುವುದಿಲ್ಲ ಅಥವಾ ಆ ನಿರ್ದಿಷ್ಟ ವ್ಯಕ್ತಿ ನಿಮ್ಮ ಮೇಲೆ ಪ್ರೀತಿಯನ್ನು ಸುರಿಸಬೇಕೆಂದು ನೀವು ಬಯಸುವುದಿಲ್ಲ ಆದರೆ ನೀವು ಸೇರಿರುವ ಸಮಾಜದಿಂದ ನಿಮ್ಮ ಸುತ್ತಲಿನ ಪ್ರಪಂಚದಿಂದ ನೀವು ಒಂದು ರೀತಿಯ ಗೌರವವನ್ನು ಬಯಸುತ್ತೀರಿ ಈಗ ಮತ್ತೆ ನೀವು ಒಂದು ಹೆಜ್ಜೆ ಮುಂದೆ ಹೋಗುತ್ತೀರಿ ನೀವು ಹತ್ತಿರದಲ್ಲಿ ಒಂದು ಸಣ್ಣ ಆಸ್ಪತ್ರೆಯನ್ನು ನಿರ್ಮಿಸುತ್ತಿರಬಹುದು ನೀವು ದಾನಕ್ಕಾಗಿ ಸಾಕಷ್ಟು ಹಣವನ್ನು ದಾನ ಮಾಡುತ್ತೀರಿ ಆದ್ದರಿಂದ ನೀವು ಬಡತನದಲ್ಲಿರುವ ಬಹಳಷ್ಟು ಮಕ್ಕಳಿಗೆ ಸಹಾಯ ಮಾಡುತ್ತೀರಿ ನೀವು ಅವರ ಶಿಕ್ಷಣದಲ್ಲಿ ಸಹಾಯ ಮಾಡುತ್ತೀರಿ ಆದ್ದರಿಂದ ನೀವು ಏನನ್ನಾದರೂ ಮಾಡುತ್ತೀರಿ ಆದ್ದರಿಂದ ನಿಮ್ಮ ಗೌರವವು ಹೆಚ್ಚಾಗಿದೆ ಎಂಬ ಭಾವನೆ ನಿಮಗೆ ಬರುತ್ತದೆ ಈಗ ಇಲ್ಲಿ ಸಿದ್ಧಾಂತದ ಬಿರುಕುಗಳು ಬರುತ್ತವೆ ಇಲ್ಲಿಯವರೆಗೆ ನಾವೆಲ್ಲರೂ ಹೌದು ನಾವು ಅಲ್ಲಿದ್ದೇವೆ ಎಂದು ಭಾವಿಸುತ್ತೇವೆ ನಾವು ಅದನ್ನು ಮಾಡುತ್ತಿದ್ದೇವೆ ಆದರೆ ಮಾಸ್ಲೋ ಈ ಮೂಲಭೂತ ಅಗತ್ಯಗಳು ಭಾವನಾತ್ಮಕ ಅಗತ್ಯಗಳಿಂದ ಒಂದು ಹೆಜ್ಜೆ ಮುಂದೆ ಹೋಗುತ್ತಾನೆ ಗೌರವದ ಅಗತ್ಯಗಳು ಮತ್ತು ನಂತರ ಈ ಸ್ವಯಂ ವಾಸ್ತವೀಕರಣದ ಅವಶ್ಯಕತೆ ಇದೆ ಎಂದು ಅವರು ಹೇಳುತ್ತಾರೆ ಈಗ ಇದು ಬೆಳವಣಿಗೆಯ ಅಗತ್ಯಗಳ ಅಡಿಯಲ್ಲಿ ಬರುತ್ತದೆ ಈಗ ಮತ್ತೆ ಇದು ವಿಪರ್ಯಾಸವಾಗಿದೆ ಅವರು ಮೂಲಭೂತ ಅಗತ್ಯಗಳನ್ನು ಪೂರೈಸುತ್ತಿಲ್ಲ ಒಬ್ಬ ಮನುಷ್ಯನಾಗಿ ನಿಮಗೆ ಅಗತ್ಯವಿರುವ ನಿಜವಾದ ಸೃಜನಶೀಲ ಬೆಳವಣಿಗೆಯ ಭಾಗವಾಗಿ ನಿಮ್ಮ ಸುರಕ್ಷತೆಯ ಅಗತ್ಯವಿರುತ್ತದೆ ಅವರಿಗೆ ನಿಜವಾದ ಬೆಳವಣಿಗೆಯ ಅಗತ್ಯವು ಉನ್ನತ ಮಟ್ಟದಲ್ಲಿ ಬರುತ್ತದೆ ಇದನ್ನು ಅವರು ಸ್ವಯಂ ವಾಸ್ತವೀಕರಣದ ಅಗತ್ಯ ಎಂದು ಕರೆಯುತ್ತಾರೆ ಈಗ ತ್ವರಿತವಾಗಿ ನಾನು ಅದನ್ನು ಸರಳ ರೀತಿಯಲ್ಲಿ ಮೂಲಭೂತ ಅಗತ್ಯದಲ್ಲಿ ಹೇಳುವುದಾದರೆ ನೀವು ನಿಮ್ಮ ಬಗ್ಗೆ ಯೋಚಿಸಿ ನಿರೀಕ್ಷಿತವಾಗಿ ನಾನು ಈಗ ಸಾಕಷ್ಟು ಆರಾಮದಾಯಕವಾಗಿದ್ದೇನೆ ಎಂದು ನೀವು ಭಾವಿಸುತ್ತೀರಿ ನನ್ನ ಬಳಿ ಆಹಾರವಿದೆ ಸರಿ ಆದ್ದರಿಂದ ನಾನು ಆರಾಮವಾಗಿದ್ದೇನೆ ಈಗ ನಾನು ಸಾಕಷ್ಟು ಸುರಕ್ಷಿತವಾಗಿದ್ದೇನೆ ಎಂದು ನೀವು ಭಾವಿಸುತ್ತೀರಿ ನನ್ನ ಮನೆ ಚೆನ್ನಾಗಿದೆ ಮಿಂಚು ಅದರ ಮೇಲೆ ಪರಿಣಾಮ ಬೀರುವುದಿಲ್ಲ ಮಳೆ ಇಂದಾಗಿ ನಾನು ಸುರಕ್ಷಿತವಾಗಿದ್ದೇನೆ ಆದ್ದರಿಂದ ಅದರ ನಂತರ ನೀವು ಭಾವನಾತ್ಮಕ ಅಗತ್ಯವನ್ನು ಪಡೆಯುತ್ತೀರಿ ಅವರು ನನ್ನನ್ನು ಸ್ವೀಕರಿಸಿದ ಗುಂಪಿನ ಭಾಗವಾಗಿದ್ದೇನೆ ಎಂದು ಭಾವಿಸಿ ನಾನು ಅವರಿಗೆ ಸೇರಿದವನಾಗಿದ್ದೇನೆ ಗೌರವದ ಅಗತ್ಯಗಳಲ್ಲಿ ನೀವು ಮನ್ನಣೆಯನ್ನು ಪಡೆಯುತ್ತೀರಿ ನೀವು ಹೇಳುತ್ತೀರಿ ನಾನು ಪರಿಚಿತನಾಗಿದ್ದೇನೆ ಜನರು ನನ್ನನ್ನು ತಿಳಿದಿದ್ದಾರೆ ಆದ್ದರಿಂದ ನಾನು ಗುರುತಿಸಲ್ಪಟ್ಟಿದ್ದೇನೆ ನಾನು ಪ್ರಸಿದ್ಧನಾಗಿದ್ದೇನೆ ಆದ್ದರಿಂದ ನನಗೆ ಗೌರವವಿದೆ ಎಲ್ಲರಿಗೂ ತಿಳಿದಿದೆ ಮತ್ತು ನಂತರ ಅವರು ಸಾಕಷ್ಟು ಪ್ರೀತಿ ಮತ್ತು ಗೌರವವನ್ನು ನೀಡುತ್ತಾರೆ ಈಗ ಅಂತಿಮ ಹಂತದಲ್ಲಿ ನೀವು ಪ್ರಶ್ನೆಯನ್ನು ಕೇಳಲು ಪ್ರಾರಂಭಿಸುತ್ತೀರಿ ನಾನು ಈ ಎಲ್ಲಾ ಕೆಲಸಗಳನ್ನು ಮಾಡಿದ್ದೇನೆ ಆದರೆ ನಾನು ಯಾರೆಂದು ನನಗೆ ತಿಳಿದಿಲ್ಲ ತದನಂತರ ನೀವು ಗುರುತಿಸುತ್ತೀರಿ ನಾನು ನಾನೇ ಅದು ನಾನೇ ನಾನು ಇದನ್ನು ಮಾಡಬಲ್ಲೆ ಈಗ ಸ್ವಯಂ ವಾಸ್ತವೀಕರಣದ ಬಗ್ಗೆ ಹೆಚ್ಚುಃ ಮಾಸ್ಲೋ ಗೆ ಇದು ವೈಯಕ್ತಿಕ ಬೆಳವಣಿಗೆ ಮತ್ತು ಸ್ವಯಂ ತೃಪ್ತಿಯ ಅತ್ಯುನ್ನತ ಮಟ್ಟವಾಗಿದೆ ಒಬ್ಬರ ಪ್ರತಿಭೆ ಮತ್ತು ಸಾಮರ್ಥ್ಯಗಳ ಸಾಕ್ಷಾತ್ಕಾರ ಮತ್ತು ನೆರವೇರಿಕೆ ಇದನ್ನು ನಾವು ಸ್ವಯಂ ಸಾಕ್ಷಾತ್ಕಾರ ಎಂದು ಕರೆಯುತ್ತೇವೆ ಮತ್ತು ಇನ್ನೊಂದು ರೀತಿಯಲ್ಲಿ ನೀವು ಏನನ್ನು ಸಾಧಿಸಬಹುದು ಎಂದು ಹೇಳಬಹುದು ಒಂದು ಸಂಭಾವ್ಯವಾಗಿದೆ ಮತ್ತು ಅದನ್ನು ದೃಢೀಕರಿಸುತ್ತದೆ ಒಬ್ಬರ ಸೃಜನಶೀಲತೆಯ ಅಭಿವ್ಯಕ್ತಿ ವಾಸ್ತವದ ಸಮರ್ಥ ಗ್ರಹಿಕೆಗಳು ಅಂದರೆ ಅವರು ವಾಸ್ತವದ ವಿರೂಪವನ್ನು ಹೊಂದಿಲ್ಲ ಅವರು ನೈಜವಾದದ್ದನ್ನು ನೋಡಲು ಸಮರ್ಥರಾಗಿದ್ದಾರೆ ಮತ್ತು ಯಾವುದೇ ರೀತಿಯ ಭ್ರಮೆಗಳಿಗೆ ಒಳಗಾಗುವುದಿಲ್ಲ ಅವರು ತಮ್ಮನ್ನು ಮತ್ತು ಇತರರನ್ನು ಒಪ್ಪಿಕೊಳ್ಳಲು ಆರಾಮದಾಯಕವಾಗಿರುತ್ತಾರೆ ಅವರು ಸ್ವಾವಲಂಬಿ ಮತ್ತು ಸ್ವತಂತ್ರ ಜನರಾಗಿದ್ದು ಸ್ವಯಂ ವಾಸ್ತವತೆಯುಳ್ಳವರಾಗಿದ್ದಾರೆ ಅವರು ಇತರ ಜನರನ್ನು ಅವಲಂಬಿಸಬೇಕಾಗಿಲ್ಲ ಮತ್ತು ನಂತರ ಅವರು ತಮ್ಮನ್ನು ತಾವು ನಂಬುತ್ತಾರೆ ಮತ್ತು ಅವರು ತುಂಬಾ ಸ್ವತಂತ್ರರಾಗಿರುತ್ತಾರೆ ಅವರು ತಮ್ಮ ಸ್ವಂತ ಅನುಭವಗಳನ್ನು ತೀರ್ಪುಗಾಗಿ ಬಳಸಲು ಸಮರ್ಥರಾಗಿದ್ದಾರೆ ಅವರು ಯಾರೊಬ್ಬರ ಅಭಿಪ್ರಾಯವನ್ನೂ ಕೇಳಬೇಕಾಗಿಲ್ಲ ಆದ್ದರಿಂದ ಅವರು ತಮ್ಮ ಸ್ವಂತ ಅನುಭವಗಳ ಮೇಲೆ ಹೇಗೆ ತೀರ್ಪು ನೀಡಬಹುದು ಎಂದು ಅವರಿಗೆ ತಿಳಿದಿದೆ ಅವು ತುಂಬಾ ನೈಸರ್ಗಿಕ ಮತ್ತು ಸ್ವಾಭಾವಿಕವಾಗಿರುತ್ತವೆ ಅವರಿಗೆ ಯಾವುದೇ ಕೃತಕ ಸ್ವಭಾವವಿಲ್ಲ ಅವರು ಕಪಟಿಗಳಲ್ಲ ಅವರು ತುಂಬಾ ವಿನಮ್ರರು ಅವರು ಆಡಂಬರದವರಲ್ಲ ಮತ್ತು ನಂತರ ಅವರು ತುಂಬಾ ಸ್ವಾಭಾವಿಕವಾಗಿರುತ್ತಾರೆ ತದನಂತರ ಅವರು ಮೆಚ್ಚುಗೆಯ ಈ ನಿರಂತರ ತಾಜಾತನವನ್ನು ಹೊಂದಿರುತ್ತಾರೆ ಅವರು ಸೂರ್ಯನ ಬೆಳಕನ್ನು ನೋಡಿದಂತೆ ಮೊದಲ ಬಾರಿಗೆ ಸೂರ್ಯನ ಬೆಳಕನ್ನು ನೋಡುತ್ತಾರೆ ಅವರು ಮೊದಲ ಬಾರಿಗೆ ಗುಲಾಬಿಯನ್ನು ವಾಸನೆ ಮಾಡುತ್ತಿದ್ದಾರೆ ಆದ್ದರಿಂದ ಪ್ರತಿ ದಿನವೂ ಹೊಸ ದಿನವಾಗಿದೆ ಪ್ರತಿ ದಿನವೂ ಹೊಸದಾಗಿ ಬದುಕುತ್ತದೆ ಹೊಸದಾಗಿ ಅನುಭವಿಸಲ್ಪಡುತ್ತದೆ ಆದ್ದರಿಂದ ಅವರು ಪ್ರತಿದಿನ ಪ್ರತಿ ಕ್ಷಣವೂ ಹೊಸದಾಗಿ ಬದುಕುತ್ತಾರೆ ತದನಂತರ ಅವರು ನಿರ್ವಹಿಸುವ ಬಂಧಗಳು ಕೆಲವೊಮ್ಮೆ ಅವು ಬಹಳ ಕಡಿಮೆ ಜನರೊಂದಿಗೆ ಇರುತ್ತವೆ ಆದರೆ ಅದು ಅವರು ಕಾಪಾಡಿಕೊಳ್ಳಲು ಪ್ರಯತ್ನಿಸುವ ಅತ್ಯಂತ ಆಳವಾದ ಪ್ರೀತಿಯ ಬಂಧವಾಗಿದೆ ಮತ್ತು ಕುತೂಹಲಕಾರಿಯಾಗಿ ಅವರು ಜನಸಂದಣಿಯಲ್ಲಿರಬಹುದು ಆದರೆ ಅದೇ ಸಮಯದಲ್ಲಿ ಅವರು ಏಕಾಂತತೆಯಲ್ಲಿ ತುಂಬಾ ಆರಾಮದಾಯಕವಾಗಿರುತ್ತಾರೆ ಆದ್ದರಿಂದ ಅವರು ಸ್ವಯಂ ವಾಸ್ತವೀಕರಿಸಿದಾಗ ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಸಾಧಿಸಬಹುದು ಈ ಸ್ವಯಂ ವಾಸ್ತವೀಕರಿಸಿದ ಜನರ ಬಗೆಗಿನ ಮತ್ತೊಂದು ಆಸಕ್ತಿದಾಯಕ ಅಂಶವೆಂದರೆ ಅವರು ತಮ್ಮನ್ನು ತಾವು ನೋಡಿ ನಗುತ್ತಾರೆ ಮತ್ತು ಅವರ ನಮ್ರತೆಯ ಹೊರತಾಗಿ ಅವರು ಇದನ್ನು ಗರಿಷ್ಠ ಅನುಭವಗಳು ಎಂದು ಕರೆಯುತ್ತಾರೆ ಮಾಸ್ಲೋ ಅವರು ಥಿಯರಿ ಆಫ್ ಮೋಟಿವೇಶನ್ ಪುಸ್ತಕದಲ್ಲಿ ಸುಮಾರು 50 ಪುಟಗಳನ್ನು ಗರಿಷ್ಠ ಅನುಭವಗಳ ಬಗ್ಗೆ ಮಾತನಾಡಲು ಮಾತ್ರ ಕಳೆಯುತ್ತಾರೆ ಆದರೆ ಈಗ ಇದು ನಿಮ್ಮ ಆತ್ಮವು ಪರಿಪೂರ್ಣತೆಯ ಅತ್ಯುನ್ನತ ರೂಪದಲ್ಲಿದೆ ಎಂದು ನೀವು ಭಾವಿಸುವಂತಹ ಉತ್ಸಾಹಭರಿತ ಕ್ಷಣವಾಗಿದೆ ಎಂದು ತಿಳಿದುಕೊಳ್ಳುವುದು ಸಾಕು ನೀವು ನಿಮ್ಮ ಮಟ್ಟವನ್ನು ಅತ್ಯುತ್ತಮವಾಗಿ ಮಾಡಿದ್ದೀರಿ ಇದು ಶ್ರೇಷ್ಠತೆಗಿಂತ ಹೆಚ್ಚಾಗಿದೆ ಇದು ಶ್ರೇಷ್ಠತೆಗಿಂತ ಮೇಲಿದೆ ತದನಂತರ ನೀವು ಆ ಕ್ಷಣವನ್ನು ತಲುಪುತ್ತೀರಿ ಮತ್ತು ನಂತರ ನೀವು ಅದನ್ನು ಗೌರವಿಸುತ್ತೀರಿ ತದನಂತರ ಕೊನೆಯಲ್ಲಿ ಅವರು ಆಧ್ಯಾತ್ಮಿಕವಾಗಿ ಪ್ರಬುದ್ಧ ಜನರಾಗಿದ್ದಾರೆ ಮತ್ತೆ ಈ ಬಗ್ಗೆ ನಾನು ಮುಂಬರುವ ಉಪನ್ಯಾಸದಲ್ಲಿ ಹೆಚ್ಚು ತಿಳಿಸುತ್ತೇನೆ ನಾನು ಒಂದು ಅಥವಾ ಎರಡು ಆಲೋಚನೆಗಳನ್ನು ಮುಕ್ತಾಯಗೊಳಿಸುವ ಮೊದಲು ಮಾಸ್ಲೋ ಅವರು ಈ ಸ್ವಯಂ ವಾಸ್ತವೀಕರಣವನ್ನು ಯಾವಾಗ ಪರಿಚಯಿಸುತ್ತಾರೆ ಎಂಬುದರ ಬಗ್ಗೆ ಯೋಚಿಸಲು ಬಯಸಿದ್ದರು ಈ ರೀತಿಯಾಗಿ ಆತ ಸ್ವಯಂ ಸಾಕ್ಷಾತ್ಕಾರವನ್ನು ವ್ಯಾಖ್ಯಾನಿಸುತ್ತಾರೆ ಅವರು ಹೇಳುತ್ತಾರೆ ಸಂಗೀತಗಾರನು ಸಂಗೀತವನ್ನು ರಚಿಸಬೇಕು ಕಲಾವಿದನು ಚಿತ್ರಿಸಬೇಕು ಒಬ್ಬ ಕವಿಯು ಅಂತಿಮವಾಗಿ ತನ್ನೊಂದಿಗೆ ಶಾಂತಿಯಿಂದ ಇರಬೇಕಾದರೆ ಬರೆಯಬೇಕು ಮನುಷ್ಯನು ಹೇಗಿರಬಹುದೋ ಅವನೇ ಆಗಿರಬೇಕು ಎಂತಹ ಮನುಷ್ಯನಾಗಿರಬಹುದೋ ಅವನೇ ಆಗಿರಬೇಕು ಇದನ್ನೇ ಅವರು ಸ್ವಯಂ ಸಾಕ್ಷಾತ್ಕಾರ ಎಂದು ಕರೆಯುತ್ತಾರೆ ಆದರೆ ಅವರು ನಂತರ ನಮಗೆ ಹೇಳುವ ಕುತೂಹಲಕಾರಿ ಸಂಗತಿಯೆಂದರೆ 1 ಪ್ರತಿಶತಕ್ಕಿಂತ ಕಡಿಮೆ ವಯಸ್ಕರು ಒಟ್ಟು ಸ್ವಯಂ ಸಾಕ್ಷಾತ್ಕಾರವನ್ನು ಸಾಧಿಸುತ್ತಾರೆ ಎಂದು ಅವರು ಹೇಳುತ್ತಾರೆ ಇದರರ್ಥ ಅನೇಕ ಜನರು ಪ್ರಯತ್ನಿಸುತ್ತಾರೆ ಅನೇಕ ಜನರು ಆ ಮಟ್ಟವನ್ನು ತಲುಪಲು ಬಯಸುತ್ತಾರೆ ಆದರೆ ಇದು ಕೇವಲ 1 ಪ್ರತಿಶತಕ್ಕಿಂತ ಕಡಿಮೆ ವಯಸ್ಕರು ಇದನ್ನು ಸಾಧಿಸುತ್ತಾರೆ ಆದ್ದರಿಂದ ಸ್ವಯಂ ವಾಸ್ತವೀಕರಣವು ಅವರು ಹೇಳುತ್ತಾರೆ ವಯಸ್ಕ ಜನಸಂಖ್ಯೆಯ ಶೇಕಡಾ ಒಂದಕ್ಕಿಂತ ಕಡಿಮೆ ಭಾಗಗಳಲ್ಲಿ ಖಂಡಿತವಾಗಿಯೂ ವಿರಳವಾಗಿ ಸಂಭವಿಸುತ್ತದೆ ಇದನ್ನು ಹೇಳಿದ ನಂತರ ನೀವು ಈಗ ಕೇಳಬಹುದುಃ ಹಾಗಾದರೆ ನಾನು ಸ್ವಯಂ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸಬೇಕೇ ಖಂಡಿತವಾಗಿಯೂ ನೀವು ಪ್ರಯತ್ನಿಸಬೇಕು ಎಂದು ನಾನು ಸೂಚಿಸುತ್ತಿದ್ದೇನೆ ನೀವು ಅದರಲ್ಲಿ ಒಬ್ಬರಾಗಿರಬೇಕು ಅದನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ಶೇಕಡಾವಾರು ವಯಸ್ಕರು ಅದನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತಾರೆ ಅದು ಕೇವಲ 1 ಪ್ರತಿಶತವಾಗಿದ್ದರೂ ಆ ಮಟ್ಟವನ್ನು ತಲುಪಿರಿ ತದನಂತರ ನಮ್ಮಲ್ಲಿ ಹೆಚ್ಚಿನವರು ಹೆಚ್ಚಿನ ಸಮಯ ಸ್ವಯಂ ಸಾಕ್ಷಾತ್ಕಾರಕ್ಕಿಂತ ಕಡಿಮೆ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಎಂಬ ಅಂಶವನ್ನೂ ಅವರು ಹೇಳುತ್ತಾರೆ ನಾವು ಆ ಮಟ್ಟವನ್ನು ತಲುಪುತ್ತಿಲ್ಲ ನಮ್ಮಲ್ಲಿ ಹೆಚ್ಚಿನವರು ದೈಹಿಕ ಅಗತ್ಯಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ ಅವರಲ್ಲಿ ಕೆಲವರು ಭಾವನಾತ್ಮಕ ಅಗತ್ಯಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ ಅವರಲ್ಲಿ ಕೆಲವರು ಗೌರವದ ಅಗತ್ಯಗಳಲ್ಲಿ ಅವರು ಅಧಿಕಾರವನ್ನು ಕೂಡ ಸಂಯೋಜಿಸುತ್ತಾರೆ ಆದರೆ ಅನೇಕರು ಆ ಸ್ವಯಂ ಸಾಕ್ಷಾತ್ಕಾರದ ಅಗತ್ಯವನ್ನು ತಲುಪಲು ಸಹ ಬಯಸುವುದಿಲ್ಲ ಈಗ ಅದು ಸಾಮಾನ್ಯತೆಯ ಮಾನಸಿಕ ರೋಗಲಕ್ಷಣವಾಗಿದೆ ಎಂದು ಅವರು ಹೇಳುತ್ತಾರೆ ಅದು ಸಾಮಾನ್ಯವಾಗಿರುವ ರೋಗ ಅದು ಕೇವಲ ಸಾಮಾನ್ಯ ಮನುಷ್ಯನಾಗಿ ಸಾಮಾನ್ಯ ಜೀವನವನ್ನು ನಡೆಸುವ ರೋಗ ಈಗ ಅವನು ಏಕೆ ಹೀಗೆ ಹೇಳುತ್ತಿದ್ದಾನೆ ಅದು ನಿಮಗೆ ಸಂತೋಷವನ್ನು ನೀಡುವುದಿಲ್ಲ ಏಕೆ ನಾನು ಮುಕ್ತಾಯಗೊಳಿಸುವ ಮೊದಲು ಇದರ ಬಗ್ಗೆ ಯೋಚಿಸಿ ಅವರು ಹೇಳುತ್ತಾರೆ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಏನನ್ನಾದರೂ ಹೊಂದಲು ಯೋಜಿಸಿದರೆ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಏನನ್ನಾದರೂ ಹೊಂದಲು ಯೋಜಿಸಿದರೆ ನಿಮ್ಮ ಜೀವನದ ಎಲ್ಲಾ ದಿನಗಳಲ್ಲೂ ನೀವು ಬಹುಶಃ ಅತೃಪ್ತರಾಗಿರುತ್ತೀರಿ ಆದ್ದರಿಂದ ಅಪಾಯವೆಂದರೆ ನಿಮ್ಮಲ್ಲಿ ಕೆಲವರು ಸ್ವಯಂ ವಾಸ್ತವೀಕರಣದ ಬಗ್ಗೆ ಯೋಚಿಸದೇ ಇರಬಹುದು ಆ ಮಟ್ಟವನ್ನು ತಲುಪದೇ ಇರಬಹುದು ಒಳ್ಳೆಯದು ಆದರೆ ಆ ಮಟ್ಟಕ್ಕೆ ಮಹತ್ವಾಕಾಂಕ್ಷೆಯೂ ಸಹ ನಿಜವಾಗಿದೆ ಅದು ನಿಮ್ಮನ್ನು ಸಂತೋಷಪಡಿಸುತ್ತದೆ ಇದಕ್ಕೆ ವಿರುದ್ಧವಾಗಿ ನಿಮಗೆ ಸಾಮರ್ಥ್ಯವಿದೆ ಎಂದು ನೀವು ಭಾವಿಸಿದರೆ ಆದರೆ ನೀವು ಆ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಬಯಸುವುದಿಲ್ಲ ಸೃಜನಶೀಲತೆ ಮತ್ತು ಸ್ವಾಭಾವಿಕತೆಯ ಆ ಮಟ್ಟವನ್ನು ತಲುಪಲು ನೀವು ನಿಮ್ಮನ್ನು ವಾಸ್ತವಿಕಗೊಳಿಸಲು ಬಯಸುವುದಿಲ್ಲ ಮತ್ತು ನಿಮ್ಮನ್ನು ನೀವು ಸಂಪೂರ್ಣ ಪ್ರಾಮಾಣಿಕ ವ್ಯಕ್ತಿಗಳನ್ನಾಗಿ ಮಾಡಿಕೊಳ್ಳಿ ನೀವು ಹಾಗೆ ಮಾಡದಿದ್ದರೆ ನಿಮ್ಮ ಜೀವನದ ಎಲ್ಲಾ ದಿನಗಳಲ್ಲೂ ನೀವು ಅತೃಪ್ತರಾಗಿರುತ್ತೀರಿ ಎಂದು ಅವರು ಹೇಳುತ್ತಾರೆ ಅದರ ಬಗ್ಗೆ ಯೋಚಿಸಿ ನೀವು ಅತೃಪ್ತಿ ಹೊಂದಲು ಬಯಸುತ್ತೀರಾ ನಿಮ್ಮ ಉಳಿದ ಜೀವನ ಅಥವಾ ನೀವು ಸಂತೋಷದ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಬಯಸುತ್ತೀರಾ ಈಗ ನಿಸ್ಸಂಶಯವಾಗಿ ನೀವು ಹೇಳುವುದೇನೆಂದರೆ ಅದು ಬೇರೆ ವಿಷಯವಾಗಿದೆ ನಿಮ್ಮ ಉಳಿದ ಜೀವನದುದ್ದಕ್ಕೂ ಸಂತೋಷ ಮತ್ತು ಶಾಂತಿಯುತವಾಗಿರಲು ಬಯಸುತ್ತೀರಿ ನೀವು ಎಲ್ಲಿದ್ದೀರಿ ಎಂಬುದರ ಬಗ್ಗೆ ಯೋಚಿಸಿ ನಿಮ್ಮ ಸಾಮರ್ಥ್ಯಗಳನ್ನು ಮರುಮೌಲ್ಯಮಾಪನ ಮಾಡಿ ಮತ್ತು ಆ ಮಟ್ಟದ ಸ್ವಯಂ ಸಾಕ್ಷಾತ್ಕಾರವನ್ನು ತಲುಪಲು ಮುಂದಿನ ಉಪನ್ಯಾಸದಲ್ಲಿ ನಾನು ಅಗತ್ಯ ಸಾಧನೆ ಮತ್ತು ಆಧ್ಯಾತ್ಮಿಕ ಸಂಪತ್ತಿನ ಹತ್ತಿರವಿರುವ ಸ್ವಯಂ ಸಾಕ್ಷಾತ್ಕಾರದ ಇನ್ನೂ 2 ಅಂಶಗಳ ಬಗ್ಗೆ ಮಾತನಾಡುತ್ತೇನೆ ಉಪನ್ಯಾಸವನ್ನು ಮರುಪರಿಶೀಲಿಸಿ ತದನಂತರ ವಿಶೇಷವಾಗಿ ಸ್ವಯಂ ಸಾಕ್ಷಾತ್ಕಾರದ ಬಗ್ಗೆ ಯೋಚಿಸಿ ಮತ್ತು ವಿಶೇಷವಾಗಿ ನೀವು ಇಂದು ಮಲಗುವ ಮೊದಲು ಸ್ವಯಂ ಸಾಕ್ಷಾತ್ಕಾರದ ಬಗ್ಗೆ ಯೋಚಿಸಿ ನೀವು ಆ ಮಟ್ಟವನ್ನು ಹೇಗೆ ತಲುಪಬಹುದು ಎಂದು ಮತ್ತೊಮ್ಮೆ ಧನ್ಯವಾದಗಳು